ನಾವು ಬಯೋಮಾಲಿಕ್ಯೂಲ್ ಆಂಡ್ ದೇರ್ ರಿಲೇಶನ್ಶಿಪ್ ಟು ದಿ ಸೆಲ್ ಸ್ಟ್ರಕ್ಚರ್ ಅಂಡ್ ಫ್ಯಾಂಕ್ಷನ್ ಕುರಿತು ಚರ್ಚಿಸುತ್ತಿದ್ದೇವೆ ನಾವು ಕಳೆದ ಉಪನ್ಯಾಸದಲ್ಲಿ ಸೂಕ್ಷ್ಮ ಜೀವಿಗಳನ್ನು ನೋಡಿದ್ದೇವೆ ಮತ್ತು ನಮ್ಮಲ್ಲಿ ಕಥಾಹಂದರವಿದೆ ಎಂದು ನೋಡಲು ಶಸ್ತ್ರಚಿಕಿತ್ಸಾ ವಿಧಾನದ ಮೊದಲು ಉಪಕರಣಗಳನ್ನು ಏಕೆ ಕ್ರಿಮಿನಾಶಕಗೊಳಿಸಲಾಗುತ್ತದೆ ಎಂದು ನಾವು ನೋಡುತ್ತಿದ್ದೇವೆ ಮತ್ತು ನಾವು ಕೆಲವು ಪ್ರಶ್ನೆಗಳನ್ನು ಕೇಳಿದ್ದೇವೆ ಮತ್ತು ನಾವು ಸೋಂಕಿಗೆ ಕಾರಣವಾಗುವ ಬ್ಯಾಕ್ಟೀರಿಯಾಗಳಿಗೆ ಇಳಿದಿದ್ದೇವೆ ಇದು ಸೋಂಕನ್ನು ಉಂಟುಮಾಡುವ ವಿಷಯಗಳಲ್ಲಿ ಒಂದಾಗಿದೆ ಮತ್ತು ಜಗತ್ತಿನಲ್ಲಿ ಹಲವಾರು ವಿಭಿನ್ನ ಬ್ಯಾಕ್ಟೀರಿಯಾಗಳಿವೆ ಜೀವನದಲ್ಲಿ ಮತ್ತು ತುಂಬಾ ದೊಡ್ಡದಾಗಿದೆ ಮತ್ತು ನಾವು ಅದನ್ನು ಡೊಮೇನ್ ಎಂದು ಕರೆಯುವ ಇತರ ಪ್ರಭೇದಗಳಿಗಿಂತ ಮೂಲಭೂತವಾಗಿ ಭಿನ್ನವಾಗಿದೆ ಜೀವನ ನಾವು ಮೂರು ಡೊಮೇನ್ಗಳನ್ನು ಹೊಂದಿದ್ದೇವೆ ಎಂದು ಹೇಳಿದ್ದೇವೆ ಬ್ಯಾಕ್ಟೀರಿಯಾ ಆರ್ಕಿಯಾ ಮತ್ತು ಯುಕಾರ್ಯ ಕೆಲವು ಮೂಲಭೂತ ವಿಧಾನಗಳಲ್ಲಿ ವಿಭಿನ್ನವಾಗಿವೆ ಮತ್ತು ಇವುಗಳನ್ನು ಡೊಮೇನ್ಗಳು ಎಂದು ಕರೆಯಲಾಗುತ್ತದೆ ಒಂದು ಡೊಮೇನ್ ಅಲ್ಲಿ ಅನೇಕ ಕಿಂಗ್ಡಮ್ಗಳಿವೆ ಒಂದು ಕಿಂಗ್ಡಮ್ ಅಲ್ಲಿ ಅನೇಕ ಫೈಲಾಗಳಿವೆ ಒಂದು ಫೈಲಮ್ ಅಲ್ಲಿ ಹಲವು ವರ್ಗಗಳಿವೆ ಒಂದು ವರ್ಗದಲ್ಲಿ ಹಲವು ಆದೇಶಗಳಿವೆ ಮತ್ತು ಒಂದು ಕ್ರಮದಲ್ಲಿ ಹಲವು ಕುಟುಂಬಗಳಿವೆ ಮತ್ತು ಒಂದು ಕುಟುಂಬದಲ್ಲಿ ಹಲವು ಜೀನಸ್ಗಳಿವೆ ಮತ್ತು ಒಂದು ಜೀನ್ಸ್ ಅಲ್ಲಿ ಅನೇಕ ಸ್ಪೀಷೀಸ್ಗಳಿವೆ ಇದನ್ನು ಟ್ಯಾಕ್ಸಾನಮಿ ಎಂದು ಕರೆಯಲಾಗುತ್ತದೆ ಅಥವಾ ಜೀವಿಗಳನ್ನು ವರ್ಗೀಕರಿಸುವ ರೀತಿಯಲ್ಲಿ ಯಾವುದೇ ಗೊಂದಲವಿಲ್ಲ ಆಶಾದಾಯಕವಾಗಿ ನೀವು ಇಲ್ಲಿ ವೀಡಿಯೊಗಳ ಮೂಲಕ ಹೋಗಿದ್ದೀರಿ ಈ ಕೆಲವು ಬಯೋಲಾಜಿಕಲ್ ಪದಗಳನ್ನು ನೀವು ನಿರ್ಲಕ್ಷಿಸಬಹುದು ಎಂದು ನಾವು ಉಲ್ಲೇಖಿಸಿದ್ದೇವೆ ಅವರು ಕೇವಲ ಅಸ್ತಿತ್ವದಲ್ಲಿರುತ್ತಾರೆ ನೀವು ಮಾಡಬಹುದು ಅವರು ನಿಜವಾಗಿಯೂ ಏನೆಂದು ತಿಳಿಯದೆ ಅದನ್ನು ಬಳಸಿಕೊಳ್ಳಬಹುದು ಈ ಕೋರ್ಸ್ನ ಭಾಗವಾಗಿ ನಾವು ಹೆಚ್ಚಿನ ಪ್ರಮುಖ ವಿಷಯಗಳನ್ನು ತಿಳಿದುಕೊಳ್ಳುತ್ತೇವೆ ನೀವು ಅದರ ಬಗ್ಗೆ ಚಿಂತಿಸಬೇಕಾಗಿಲ್ಲ ಆದ್ದರಿಂದ ನೀವು ಈ ಹಂತದಲ್ಲಿ RNA DNA ಮತ್ತು ಮುಂತಾದ ಪದಗಳನ್ನು ನಿರ್ಲಕ್ಷಿಸಬಹುದು ಮತ್ತು ಇದನ್ನು ವೀಕ್ಷಿಸಬಹುದು ಮತ್ತು ಈ ವೀಡಿಯೊದ ಮೂರನೇ ಎರಡರಷ್ಟು ಹೇಳೋಣ ಇದನ್ನು ನೆನಪಿಟ್ಟುಕೊಳ್ಳಲು ನಾನು ಜ್ಞಾಪಕಾರ್ಥದ ಬಗ್ಗೆ ಮಾತನಾಡಿದೆ ಕೋಲಾಸ್ ಆದ್ಯತೆ ನೀಡಿ ನಾನು ಚೀಸ್ ಅಥವಾ ಹಣ್ಣು ಎಂದು ಹೇಳಿದೆ ವೀಡಿಯೊದಲ್ಲಿ ಚಾಕೊಲೇಟ್ ಅಥವಾ ಹಣ್ಣು ಸಾಮಾನ್ಯವಾಗಿ ಹೇಳುತ್ತದೆ ಎಂದು ನಾನು ಭಾವಿಸುತ್ತೇನೆ ಇದನ್ನು ನೆನಪಿಸಿಕೊಳ್ಳುವುದು ಒಂದು ಸ್ಮರಣಾರ್ಥ ಮತ್ತು ನಂತರ ನಾವು ಜೀವವು ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಆರ್ಕಿಯಾ ಬ್ಯಾಕ್ಟೀರಿಯಾ ಮತ್ತು ಯುಕಾರ್ಯದ ಕೆಲವು ಭಾಗಗಳಲ್ಲಿ ಪ್ರೋಟಿಸ್ಟ್ಗಳು ಮತ್ತು ಮುಂತಾದವುಗಳಿಂದ ಮಾಡಲ್ಪಟ್ಟಿದೆ ಅಥವಾ ಅವು ಫಂಗೈ ಗಳು ಪ್ರಾಣಿಗಳು ಸಸ್ಯಗಳಂತಹ ಬಹು ಕೋಶಗಳಿಂದ ಮಾಡಲ್ಪಟ್ಟಿದೆ ಎಂದು ನಾವು ಹೇಳಿದ್ದೇವೆ ಮತ್ತು ಇತ್ಯಾದಿ ಮನುಷ್ಯರು ಸುಮಾರು 1014 ಜೀವಕೋಶಗಳಿಂದ ಮಾಡಲ್ಪಟ್ಟಿದ್ದಾರೆ ಎಂದು ನಾನು ಹೇಳಿದೆ ಮತ್ತು ಮೂಲಭೂತವಾಗಿ ನ್ಯೂಕ್ಲಿಯಸ್ಗಿಂತ ಮೊದಲು ಎರಡು ರೀತಿಯ ಕೋಶಗಳಿವೆ ಪ್ರೊಕಾರ್ಯೋಟ್ಗಳು ಮತ್ತು ನಿಜವಾದ ನ್ಯೂಕ್ಲಿಯಸ್ ಹೊಂದಿರುವವುಗಳು ಅವು ಹೇಗೆ ಕಾಣುತ್ತವೆ ಮತ್ತು ಅವುಗಳ ಗಾತ್ರಗಳು ಮತ್ತು ಮುಂತಾದವುಗಳನ್ನು ನಾವು ನೋಡಿದ್ದೇವೆ ಮತ್ತು ಜೀವಕೋಶವು ಜೀವನದ ಮೂಲಭೂತ ಕ್ರಿಯಾತ್ಮಕ ಘಟಕವಾಗಿದೆ ಎಂದು ನಾವು ಹೇಳಿದ್ದೇವೆ ನಾವು ಇದನ್ನು ಅರ್ಥಮಾಡಿಕೊಂಡರೆ ನಾವು ಬಹುಶಃ ಜೀವನವನ್ನು ಅರ್ಥಮಾಡಿಕೊಂಡಿದ್ದೇವೆ ಮತ್ತು ನಾವು ಇದಕ್ಕೆ ಹತ್ತಿರದಲ್ಲಿಲ್ಲ ತದನಂತರ ನಾವು ಜೀವಿಗಳ ಬಗ್ಗೆ ಮಾತನಾಡಿದೆವು ಮತ್ತು ಇತ್ಯಾದಿ ಮತ್ತು ಲ್ಯಾಬ್ ಅನ್ನು ಹೇಗೆ ಕ್ರಿಮಿನಾಶಕಗೊಳಿಸಲಾಗುತ್ತದೆ ಆಪರೇಷನ್ ಥಿಯೇಟರ್ಗಳು ಮತ್ತು ಆಸ್ಪತ್ರೆಗಳನ್ನು ಕ್ರಿಮಿನಾಶಕಗೊಳಿಸಲು ಅದನ್ನು ಹೇಗೆ ಬಳಸಬಹುದು ಮತ್ತು ಇತರ ವಿಧಾನಗಳಿವೆ ಆಪರೇಷನ್ ಥಿಯೇಟರ್ಗಳು ಮತ್ತು ಉಪಕರಣಗಳನ್ನು ಕ್ರಿಮಿನಾಶಕಗೊಳಿಸುವ ಇತರ ಹೆಚ್ಚು ಸುರಕ್ಷಿತ ವಿಧಾನಗಳಿವೆ ನಂತರ ನಾವು ಬಯೋರಿಯಾಕ್ಟರ್ಗಳ ಬಗ್ಗೆ ಮಾತನಾಡಿದ್ದೇವೆ ಬಯೋರಿಯಾಕ್ಟರ್ಗಳು ಪ್ರೊಡಕ್ಷನ್ ವೆಸೆಲ್ಗಳಾಗಿವೆ ವಾಸ್ತವವಾಗಿ ಬಯೋರಿಯಾಕ್ಟರ್ ಒಂದು ವೆಸೆಲ್ ಆಗಿದೆ ಬಯೋಪ್ರೊಡಕ್ಟ್ಗಳನ್ನು ತಯಾರಿಸಿದ ಯಾವುದೇ ವೆಸೆಲ್ ಮತ್ತು ನಾವು ಮಾತನಾಡುವಂತೆ ಹಲವಾರು ಬಯೋಪ್ರೊಡಕ್ಟ್ಗಳ ಬಳಕೆಯಿದೆ ಮತ್ತು ಇನ್ನೂ ಹಲವು ಸಂಭಾವ್ಯ ಬಯೋಪ್ರೊಡಕ್ಟ್ಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ ಒಂದೇ ಬಳಕೆಯ ಬಯೋರಿಯಾಕ್ಟರ್ಗಾಗಿ ನಾನು ನಿಮಗೆ ವೀಡಿಯೊವನ್ನು ನೀಡಿದ್ದೇನೆ ಮತ್ತು ದೊಡ್ಡ ಬಯೋರಿಯಾಕ್ಟರ್ಗಾಗಿ ಚಿತ್ರದ ಲಿಂಕ್ ಅನ್ನು ನೀಡಿದ್ದೇನೆ ಬಯೋ ರಿಯಾಕ್ಟರ್ಗಳು ಅವುಗಳ ಅಪ್ಲಿಕೇಶನ್ಗೆ ಅನುಗುಣವಾಗಿ ತುಂಬಾ ದೊಡ್ಡದಾಗಿರಬಹುದು ತದನಂತರ ನಾನು ನಿಮಗೆ ಬಯೋ ಪ್ರೋಸೆಸ್ ಅನ್ನು ಹೇಳಿದ್ದೇನೆ ಅದು ಬಯೋಪ್ರೊಡಕ್ಟ್ಗಳನ್ನು ಉತ್ಪಾದಿಸಲು ನಿಜವಾಗಿ ಬಳಸಲ್ಪಡುತ್ತದೆ ಬಯೋರಿಯಾಕ್ಟರ್ ಅದರ ಪ್ರಮುಖ ಅಂಶವಾಗಿದೆ ತದನಂತರ ಬಯೋರಿಯಾಕ್ಟರ್ ಅಲ್ಲಿ ಜೀವಕೋಶಗಳು ಕತ್ತಿಗೆ ಒಳಗಾಗುತ್ತವೆ ಎಂದು ನಾವು ಹೇಳಿದ್ದೇವೆ ಇದು ನಮ್ಮ ಎರಡನೇ ಕಥೆಯಾಗಲಿದೆ ನಮ್ಮ ಮೊದಲ ಕಥೆ ಸೋಂಕಿನ ಬಗ್ಗೆ ಮತ್ತು ಇತ್ಯಾದಿ ಜೀವಿಗಳು ಸೋಂಕನ್ನು ಉಂಟುಮಾಡುತ್ತವೆ ಮತ್ತು ಯಾವ ಜೀವಿಗಳಿವೆ ಅವುಗಳನ್ನು ಹೇಗೆ ವರ್ಗೀಕರಿಸಲಾಗಿದೆ ಮತ್ತು ಮುಂತಾದವುಗಳನ್ನು ನಾವು ಕಲಿತಿದ್ದೇವೆ ಆದ್ದರಿಂದ ನಮ್ಮ ಎರಡನೇ ಕಥೆಯು ಬಯೋ ರಿಯಾಕ್ಟರ್ನಲ್ಲಿ ಷೇರ್ನೊಂದಿಗೆ ಪ್ರಾರಂಭವಾಗುತ್ತದೆ ಸರಿ ವಿದ್ಯಾರ್ಥಿಗಳಾಗಿರುವ ಇಂಜಿನಿಯರ್ಗಳಿಗೂ ಸಹ ಈ ಪದ ಷೇರ್ ಹೊಸದಾಗಿರಬಹುದು ನೀವು ಬಹುಶಃ ಇಂಜಿನಿಯರಿಂಗ್ ಅಲ್ಲಿ ಪದವಿ ಪಡೆದಿದ್ದರೆ ಷೇರ್ ಅಥವಾ ಸಂಬಂಧಿತ ಕ್ಷೇತ್ರಗಳು ಏನೆಂದು ನಿಮಗೆ ತಿಳಿದಿರಬಹುದು ಷೇರ್ ಎಂದರೇನು ಎಂದು ನಿಮಗೆ ತಿಳಿದಿರುತ್ತದೆ ಅತ್ಯಂತ ಆಧಾರದಿಂದ ಪ್ರಾರಂಭಿಸೋಣ ಮತ್ತು ನಂತರ ಷೇರ್ ಎಂದರೇನು ಎಂದು ನಾನು ನಿಮಗೆ ಹೇಳುತ್ತೇನೆ ಆ ರೀತಿಯಲ್ಲಿ ನಾವೆಲ್ಲರೂ ಒಂದೇ ಸಮತಲದಲ್ಲಿದ್ದೇವೆ ನಾವು ಚಪಾತಿ ಹಿಟ್ಟಿನ ಉಂಡೆಯನ್ನು ಪರಿಗಣಿಸೋಣ ಮತ್ತು ಚಪಾತಿ ಹಿಟ್ಟು ಪೂರಿ ಚಪಾತಿ ಹಿಟ್ಟನ್ನು ನಿಮ್ಮ ಅಂಗೈಗಳ ನಡುವೆ ಇರಿಸಿ ನಿಮ್ಮ ಅಂಗೈಗಳನ್ನು ವಿರುದ್ಧ ದಿಕ್ಕಿನಲ್ಲಿ ಇರಿಸಿ ನಾನು ಒಂದು ರೀತಿಯ ಹೆಜ್ಜೆಯನ್ನು ಹೊಂದಿದ್ದೇನೆ ಎಂದು ನಾನು ಭಾವಿಸುತ್ತೇನೆ ಇಲ್ಲಿ ವಿವಿಧ ಹಂತಗಳನ್ನು ನೀಡಲಾಗಿದೆ ಈ ಅಂಗೈಗಳನ್ನು ಸ್ವಲ್ಪ ವಿಶ್ರಾಂತಿ ಮಾಡಿ ಮತ್ತು ಅಂಗೈಗಳನ್ನು ವಿರುದ್ಧ ದಿಕ್ಕಿನಲ್ಲಿ ಸರಿಸಿ ನೀವು ಅದನ್ನು ಮಾಡಿದಾಗ ಚೆಂಡಿಗೆ ಏನಾಗುತ್ತದೆ ಚೆಂಡು ವಿರೂಪಗೊಳ್ಳುತ್ತದೆ ಚಪಾತಿ ಹಿಟ್ಟು ಸರಿ ಹೊಂದಿಕೊಳ್ಳುತ್ತದೆ ವಿರೂಪಗೊಳ್ಳುತ್ತದೆ ನಮ್ಮ ಅಂಗೈಗಳು ವಿರುದ್ಧ ದಿಕ್ಕುಗಳಲ್ಲಿ ಚಲಿಸಿದಾಗ ಅವು ಬೀರುವ ಷೇರ್ ಬಲದಿಂದ ಚೆಂಡು ವಿರೂಪಗೊಳ್ಳುತ್ತದೆ ಮೇಲ್ಮೈಯಲ್ಲಿ ಅನ್ವಯಿಸುವ ಷೇರ್ ಬಲ ಎಂದು ಕರೆಯಲ್ಪಡುವ ಕಾರಣದಿಂದ ಚೆಂಡು ವಿರೂಪಗೊಳ್ಳುತ್ತದೆ ಇವುಗಳನ್ನು ವಿರುದ್ಧ ದಿಕ್ಕಿನಲ್ಲಿ ಚಲಿಸಿದಾಗ ಅಂಗೈಗಳಿಂದ ಪ್ರಯೋಗಿಸಲಾಗುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನೀವು ಭೌತಶಾಸ್ತ್ರದಲ್ಲಿ ಸ್ವಲ್ಪ ಹಿನ್ನೆಲೆ ಹೊಂದಿದ್ದರೆ ಹಿಟ್ಟಿನ ಚೆಂಡಿನೊಂದಿಗೆ ಎರಡು ಅಂಗೈಗಳ ನಡುವೆ ಸಾಪೇಕ್ಷ ವೇಗವಿರುವಾಗ ನೀವು ಇದನ್ನು ಸ್ವಲ್ಪ ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು ನಡುವೆ ಸಿಕ್ಕಿಬಿದ್ದ ನಂತರ ಅದು ನೀವು ಕರೆಯಬಹುದಾದ ಷೇರ್ ಒತ್ತಡ ಅಥವಾ ಷೇರ್ ಪರಿಣಾಮಗಳಿಗೆ ಕಾರಣವಾಗುತ್ತದೆ ಆದ್ದರಿಂದ ಷೇರ್ ಸಾಪೇಕ್ಷ ಚಲನೆಯನ್ನು ಹೊಂದಿರಬೇಕು ಅಂದರೆ ಈ ಸಂದರ್ಭದಲ್ಲಿ ಹಿಟ್ಟಿನ ಚೆಂಡಿನ ಒಂದು ಭಾಗ ಮೇಲಿನ ಭಾಗವು ಹಿಟ್ಟಿನ ಚೆಂಡಿನ ಇನ್ನೊಂದು ತುದಿಯಿಂದ ಭಿನ್ನವಾಗಿರುವ ವೇಗವನ್ನು ಅನುಭವಿಸಬೇಕಾಗುತ್ತದೆ ನಾವು ಹೇಳೋಣ ಮತ್ತು ಆದ್ದರಿಂದ ಎರಡು ತುದಿಗಳ ನಡುವೆ ಸಾಪೇಕ್ಷ ವೇಗವಿದೆ ಮತ್ತು ಅದು ಸಂಭವಿಸಿದಲ್ಲಿ ಹಿಟ್ಟಿನ ಚೆಂಡಿನಿಂದ ಅನುಭವಿಸುವ ಷೇರ್ ಬಲವಿದೆ ಸರಿ ಬಯೋರಿಯಾಕ್ಟರ್ನಂತಹ ದ್ರವ ಪರಿಸರದಲ್ಲಿ ಬಯೋರಿಯಾಕ್ಟರ್ ಒಂದು ವೆಸ್ಸೆಲ್ ಆಗಿದ್ದು ಇದರಲ್ಲಿ ಬಯೋಪ್ರೊಡಕ್ಟ್ಗಳನ್ನು ಜೀವಕೋಶಗಳಿಂದ ತಯಾರಿಸಲಾಗುತ್ತದೆ ಕೋಶಗಳನ್ನು ಅಮಾನತ್ತಿನಲ್ಲಿಡಲು ಹಡಗನ್ನು ವಿಶಿಷ್ಟವಾಗಿ ಕಲಕಿ ಮಾಡಲಾಗುತ್ತದೆ ಇದನ್ನು ಹಲವು ವಿಧಗಳಲ್ಲಿ ನಿರ್ವಹಿಸಬಹುದು ಮತ್ತು ಹೀಗೆ ಮಾಡಬಹುದು ನಾವು ಅದರೊಳಗೆ ಹೋಗಬಾರದು ಹಾಗಾಗಿ ಅದನ್ನು ಕಲಕಿದರೆ ಬಯೋರಿಯಾಕ್ಟರ್ನಲ್ಲಿ ಬಹಳಷ್ಟು ವೆಲೋಸಿಟಿಗಳು ಸ್ಪೀಡ್ಗಳು ವಿವಿಧ ದಿಕ್ಕುಗಳಲ್ಲಿ ಮತ್ತು ವಿಭಿನ್ನ ವೇಗದ ದ್ರವ ಕಣಗಳು ಇರುತ್ತವೆ ಮತ್ತು ಅಂತಹ ವಾತಾವರಣವು ಬಹಳಷ್ಟು ಷೇರ್ ಪಡೆಗಳು ಕಾರ್ಯನಿರ್ವಹಿಸಲು ತುಂಬಿದೆ ಆದ್ದರಿಂದ ಬಯೋರಿಯಾಕ್ಟರ್ನಲ್ಲಿರುವಂತೆ ದ್ರವ ಪರಿಸರದಲ್ಲಿ ರಿಲೇಟಿವ್ ವೆಲೋಸಿಟಿಗಳು ಅಥವಾ ವೆಲೋಸಿಟಿ ಗ್ರೆಡಿಯಂಟ್ಗಳು ಹೇರಳವಾಗಿ ಅಸ್ತಿತ್ವದಲ್ಲಿವೆ ಇದು ಜೀವಕೋಶಗಳ ಮೇಲೆ ಬರಿಯ ಪರಿಣಾಮಗಳನ್ನು ಉಂಟುಮಾಡಬಹುದು ಈಗ ಹಿಟ್ಟಿನ ಚೆಂಡಿನ ಬದಲಿಗೆ ಅಂಗೈಗಳ ನಡುವೆ ಅದೇ ಗಾತ್ರದ ಉಕ್ಕಿನ ಚೆಂಡನ್ನು ಪರಿಗಣಿಸೋಣ ಮತ್ತು ನಾವು ಅಂಗೈಗಳನ್ನು ವಿರುದ್ಧ ದಿಕ್ಕಿನಲ್ಲಿ ಚಲಿಸಿದಾಗ ಉಕ್ಕಿನ ಚೆಂಡಿಗೆ ಏನಾಗುತ್ತದೆ ಬಹುಮಟ್ಟಿಗೆ ಏನೂ ಇಲ್ಲ ಸರಿ ಇದು ಬೇರೆ ರೀತಿಯಲ್ಲಿ ಹೇಳುವುದಾದರೆ ವಿರೂಪಗೊಳಿಸುವುದಿಲ್ಲ ಏಕೆಂದರೆ ಉಕ್ಕಿನ ಚೆಂಡಿನ ಸೂಕ್ಷ್ಮ ರಚನೆಯು ಹಿಟ್ಟಿನ ಚೆಂಡಿಗಿಂತ ಬಹಳ ಭಿನ್ನವಾಗಿದೆ ಅದು ನಿಮಗೆಲ್ಲ ಗೊತ್ತು ಹಿಟ್ಟನ್ನು ನಾವು ಯಾವುದ್ದರಿಂದ ಮಾಡಲಾಗಿದೆ ಎಂದು ಈ ಕೋರ್ಸ್ನ ಭಾಗವಾಗಿ ನೀವು ಬಹುಶಃ ಊಹಿಸಲು ಸಾಧ್ಯವಾಗುತ್ತದೆ ಮತ್ತು ಉಕ್ಕಿನ ಚೆಂಡು ಉಕ್ಕಿನಿಂದ ಮಾಡಲ್ಪಟ್ಟಿದೆ ಇದು ಉಕ್ಕಿನ ಅಣುಗಳು ಅಥವಾ ಕಬ್ಬಿಣ ಮತ್ತು ಇತರ ಸಂಯೋಜನೆಯಿಂದ ಮಾಡಲ್ಪಟ್ಟಿದೆ ಮತ್ತು ಇತ್ಯಾದಿ ಮತ್ತು ಉಕ್ಕಿನ ಸೂಕ್ಷ್ಮದರ್ಶಕ ರಚನೆಯು ಹಿಟ್ಟಿನ ಚೆಂಡಿನ ರಚನೆಗಿಂತ ಬಹಳ ಭಿನ್ನವಾಗಿದೆ ಮತ್ತು ಒಬ್ಬನು ಪ್ರಯೋಗಿಸಲು ಸಾಧ್ಯವಾಗುವ ಷೇರ್ ಬಲಗಳೊಂದಿಗೆ ಕೇವಲ ಅಂಗೈಗಳನ್ನು ವಿರುದ್ಧ ದಿಕ್ಕಿನಲ್ಲಿ ಚಲಿಸುವ ಮೂಲಕ ಉಕ್ಕಿನ ಚೆಂಡಿಗೆ ಏನೂ ಆಗುವುದಿಲ್ಲ ಆದ್ದರಿಂದ ಸೂಕ್ಷ್ಮದರ್ಶಕ ಅಥವಾ ಉಪಸೂಕ್ಷ್ಮ ಘಟಕಗಳನ್ನು ತಿಳಿದುಕೊಳ್ಳುವುದು ಮುಖ್ಯವಾಗಿದೆ ಏಕೆಂದರೆ ಅವು ವಸ್ತುಗಳ ವಿವಿಧ ಗುಣಲಕ್ಷಣಗಳ ನಿರ್ಣಾಯಕಗಳಾಗಿವೆ ಸರಿ ಇದು ನಿಮಗೆ ತಿಳಿದಿರುತ್ತದೆ ವಿಭಿನ್ನ ಹಿನ್ನೆಲೆಗಳು ಇದು ಸೂಕ್ಷ್ಮ ರಚನೆ ಅಥವಾ ಉಪ ಸೂಕ್ಷ್ಮ ರಚನೆ ಮತ್ತು ಘಟಕಗಳು ಮತ್ತು ಒಟ್ಟಾರೆಯಾಗಿ ವಸ್ತುಗಳ ಗುಣಲಕ್ಷಣಗಳನ್ನು ನಿರ್ಧರಿಸುವುದು ಅವುಗಳ ಗುಣಲಕ್ಷಣಗಳು ಎಂಬ ಪರಿಕಲ್ಪನೆಯೊಂದಿಗೆ ಎಂದು ನೀವು ಎಲ್ಲರೂ ತಿಳಿದಿರುತ್ತೀರಿ ಈಗ ನಾವು ಪ್ರಶ್ನೆಯನ್ನು ಕೇಳೋಣ ಜೀವಕೋಶಗಳಲ್ಲಿನ ಷೇರ್ ನಿಂದ ಏನು ಪರಿಣಾಮ ಬೀರುತ್ತದೆ ಕೋಶಗಳ ಬಗ್ಗೆ ನಮಗೆ ಏನೂ ತಿಳಿದಿಲ್ಲ ಎಂದು ಹೇಳೋಣ ನಾವು ವಿವಿಧ ಪದಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ನನಗೆ ಖಚಿತವಾಗಿದೆ ಡಾ ಮಧುಲಿಕಾ ದೀಕ್ಷಿತ್ ಅವರ ಇತರ ಉಪನ್ಯಾಸಗಳಲ್ಲಿಯೂ ಸಹ ಅವರು ಸಾಕಷ್ಟು ಪದಗಳನ್ನು ಪ್ರಸ್ತಾಪಿಸಿದ್ದಾರೆ ನಾವು ಅಗತ್ಯವಿರುವ ಎಲ್ಲವನ್ನು ಸ್ಪಷ್ಟಪಡಿಸುತ್ತೇವೆ ಇದು ಈ ಕೋರ್ಸ್ನ ಭಾಗವಾಗಿ ವಿವಿಧ ಸಮಯಗಳಲ್ಲಿ ನೀವು ಅದರ ಬಗ್ಗೆ ಚಿಂತಿಸಬೇಕಾಗಿಲ್ಲ ಹಾಗಾದರೆ ಜೀವಕೋಶಗಳಲ್ಲಿನ ಷೇರ್ ನಿಂದ ಏನು ಪರಿಣಾಮ ಬೀರುತ್ತದೆ ಮೊದಲ ಊಹೆ ಜೀವಕೋಶಗಳನ್ನು ಆವರಿಸುವ ಲಕೋಟೆಯಾಗಿರುತ್ತದೆ ಸರಿ ಇದು ಬಹಳ ತರ್ಕಬದ್ಧ ಊಹೆಯಾಗಿದೆ ಹಾಗಾದರೆ ಜೀವಕೋಶದ ಹೊದಿಕೆ ಏನು ಒಳಗೊಂಡಿದೆ ಜೀವಕೋಶದ ಹೊದಿಕೆಯು ಸೆಲ್ ವಾಲ್ ಮತ್ತು ಸೆಲ್ ಮೆಮ್ಬ್ರೇನ್ ಎಂದು ಕರೆಯಲ್ಪಡುವದನ್ನು ಒಳಗೊಂಡಿರಬಹುದು ಇವೆರಡೂ ವಿಭಿನ್ನ ವಿಷಯಗಳು ಎಂಬುದನ್ನು ನೆನಪಿಡಿ ಒಂದನ್ನು ಸೆಲ್ ವಾಲ್ ಎಂದು ಕರೆಯಲಾಗುತ್ತದೆ ಇನ್ನೊಂದನ್ನು ಸೆಲ್ ಮೆಮ್ಬ್ರೇನ್ ಎಂದು ಕರೆಯಲಾಗುತ್ತದೆ ಮತ್ತು ಇವೆರಡೂ ಜೀವಕೋಶವನ್ನು ಆವರಿಸುತ್ತವೆ ಸರಿ ಸೆಲ್ ವಾಲ್ ಮತ್ತು ಸೆಲ್ ಮೆಮ್ಬ್ರೇನ್ ಎರಡೂ ಸಸ್ಯ ಕೋಶಗಳಲ್ಲಿನ ಕೆಲವು ಬ್ಯಾಕ್ಟೀರಿಯಾಗಳಲ್ಲಿ ಕಂಡುಬರುತ್ತವೆ ಮತ್ತು ಹೀಗೆ ಅಥವಾ ಸೆಲ್ ವಾಲ್ ಸಂಪೂರ್ಣವಾಗಿ ಇಲ್ಲದಿರಬಹುದು ಸರಿ ಸೆಲ್ ಮೆಮ್ಬ್ರೇನ್ ಜೀವಕೋಶವನ್ನು ಅದರ ಸುತ್ತಮುತ್ತಲಿನ ಪ್ರದೇಶದಿಂದ ಪ್ರತ್ಯೇಕಿಸುತ್ತದೆ ಸರಿ ಮತ್ತು ಅದು ನಮ್ಮ ಎಲ್ಲಾ ಜೀವಕೋಶಗಳ ವಿಷಯವಾಗಿದೆ ಎಲ್ಲಾ ಪ್ರಾಣಿ ಜೀವಕೋಶಗಳು ಸೆಲ್ ವಾಲ್ ಅನ್ನು ಹೊಂದಿಲ್ಲ ಅವುಗಳು ಕೇವಲ ಸೆಲ್ ಮೆಮ್ಬ್ರೇನ್ ಅನ್ನು ಹೊಂದಿರುತ್ತವೆ ಮತ್ತು ಅದು ಪರಿಸರಕ್ಕೆ ಒಡ್ಡಿಕೊಳ್ಳುತ್ತದೆ ವಿಶಿಷ್ಟವಾದ ಸೆಲ್ ವಾಲ್ ಇಪ್ಪತ್ತು ನ್ಯಾನೊಮೀಟರ್ಗಳಷ್ಟು ದಪ್ಪವಾಗಿರುತ್ತದೆ ಸರಿಯೇ ಗಾತ್ರ ಮೀಟರ್ ನಂತರ ಸೆಂಟಿಮೀಟರ್ 10 2 ಮೀಟರ್ ಮಿಲಿಮೀಟರ್ 10 3 ಮೈಕ್ರೋ 10 6 ನ್ಯಾನೋ 10 9 ಎಂದು ನೀವು ಊಹಿಸಬಹುದು ಇದು ಇಪ್ಪತ್ತು ನ್ಯಾನೊಮೀಟರ್ಗಳಷ್ಟು ದಪ್ಪವಾಗಿರುತ್ತದೆ ಕಟ್ಟುನಿಟ್ಟಾಗಿರುತ್ತದೆ ಮತ್ತು ಆದ್ದರಿಂದ ಇಂಟಿಗ್ರಿಟಿ ರಿಜಿಡ್ಡಿಟಿ ಆಕಾರ ಮತ್ತು ಮುಂತಾದವುಗಳಂತಹ ಜೀವಕೋಶದ ರಚನೆಯನ್ನು ಕಾಪಾಡಿಕೊಳ್ಳಲು ಕೊಡುಗೆ ನೀಡುತ್ತದೆ ಅದು ಸಾಮಾನ್ಯವಾಗಿ ಸೆಲ್ ವಾಲ್ ಮಾಡುತ್ತದೆ ನೀವು ಈ ನಿರ್ದಿಷ್ಟ ಲಿಂಕ್ ಅನ್ನು ಇಲ್ಲಿ ನೋಡಬಹುದು ನಿಮಗೆ ವಿವಿಧ ಲಿಂಕ್ಗಳನ್ನು ತೋರಿಸಲು ಇದು ಸರಿಯಾದ ಸಮಯ ಎಂದು ನಾನು ಭಾವಿಸುತ್ತೇನೆ ನಾನು ಫೈಲ್ ಅನ್ನು ಪ್ರಸ್ತಾಪಿಸಿದ್ದೇನೆ ಕ್ಲಿಕ್ ಮಾಡಬಹುದಾದ ಈ ಲಿಂಕ್ಗಳನ್ನು ಹೊಂದಿರುವ pdf ಫೈಲ್ ಕಂಟ್ರೋಲ್ ಮತ್ತು ಕ್ಲಿಕ್ ನಿಮ್ಮನ್ನು ಅಲ್ಲಿಗೆ ಕರೆದೊಯ್ಯುತ್ತದೆ ಎಂದು ನಾನು ಭಾವಿಸುತ್ತೇನೆ ನಾನು ನಿಮಗೆ ಆ ಫೈಲ್ ತೋರಿಸುತ್ತೇನೆ ಅದನ್ನು ನಿಮಗೆ ತೋರಿಸಲು ಇದು ಸರಿಯಾದ ಸಮಯ ಎಂದು ನಾನು ಭಾವಿಸುತ್ತೇನೆ ನಾನು ಇದು ನಿಮ್ಮ ರಿಸೋರ್ಸ್ಗಳ ಒಂದು ಭಾಗವಾಗಿ ಲಭ್ಯವಿರುತ್ತದೆ ಅದು ಕೆಳಗೆ ಅಥವಾ ಬಲಭಾಗದಲ್ಲಿ ಲಭ್ಯವಿದೆ ಎಂದು ನಾನು ಭಾವಿಸುತ್ತೇನೆ ನೀವು ಅವುಗಳನ್ನು ಪ್ಲೇ ಮಾಡಿದಾಗ ವೀಡಿಯೊದ ಬಲಭಾಗದಲ್ಲಿ ಲಿಂಕ್ ಬಟನ್ ಇರುತ್ತದೆ ಮತ್ತು ನೀವು ಅದನ್ನು ಕ್ಲಿಕ್ ಮಾಡಿದರೆ ಅದು ನಿಮ್ಮನ್ನು ಈ ಫೈಲ್ಗೆ ಕರೆದೊಯ್ಯುತ್ತದೆ ಆದ್ದರಿಂದ ಇವು ಸೋರ್ಸ್ಗಳಾಗಿವೆ ಅವುಗಳಲ್ಲಿ ಹಲವು ಅಗತ್ಯವಿದೆ ಮತ್ತು ಅವುಗಳಲ್ಲಿ ಕೆಲವು ಐಚ್ಛಿಕ ಯಾವುದು ಐಚ್ಛಿಕ ಎಂದು ನಾನು ಸೂಚಿಸುತ್ತೇನೆ ಅದು ಇದ್ದರೆ ನಾನು ಅದನ್ನು ಐಚ್ಛಿಕ ಎಂದು ಹೇಳದಿದ್ದರೆ ಇದು ಅಗತ್ಯವಿದೆ ಸರಿ ಕೋರ್ಸ್ ಅನ್ನು ಉತ್ತಮವಾಗಿ ಪ್ರಶಂಸಿಸಲು ಇದು ಅಗತ್ಯವಾಗಿರುತ್ತದೆ ನಾನು ಹೇಳಿದಂತೆ ನಾವು ಈ ವೀಡಿಯೊಗಳನ್ನು ಇಲ್ಲಿ ಪ್ಲೇ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನಾವು ನಿಮಗೆ ಲಿಂಕ್ಗಳನ್ನು ನೀಡಿದ್ದೇವೆ ಆದ್ದರಿಂದ ನೀವು ಹೋಗಿ ಅವುಗಳನ್ನು ನೋಡಬಹುದು ವೀಡಿಯೊಗಳನ್ನು ಅವರ ಡೈಡಾಕ್ಟಿಕ್ ವ್ಯಾಲ್ಯೂ ಅನ್ನು ಕಲಿಸಲು ಆಯ್ಕೆಮಾಡಲಾಗಿದೆ IIT ಮದ್ರಾಸ್ ಮತ್ತು ಈ ಕೋರ್ಸ್ನ ಬೋಧಕರು ಮಧುಲಿಕಾ ಮತ್ತು ನಾನು ಇಬ್ಬರೂ ವೀಡಿಯೊದಲ್ಲಿ ವ್ಯಕ್ತಪಡಿಸಲಾದ ಇತರ ವೀಕ್ಷಣೆಗಳನ್ನು ಅಥವಾ ವೀಡಿಯೊಗಳಲ್ಲಿ ಕಾಣಿಸಿಕೊಂಡಿರುವ ಉತ್ಪನ್ನಗಳನ್ನು ಅನುಮೋದಿಸಬಾರದು

ಈ ಕೆಲವು ಉತ್ತಮವಾದ ವೀಡಿಯೊಗಳನ್ನು ಕಂಪನಿಗಳು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡಲು ತಯಾರಿಸಿವೆ ಆದರೆ ನಾವು ಉತ್ಪನ್ನಗಳನ್ನು ಅನುಮೋದಿಸುವುದಿಲ್ಲ ಹಾಗಾಗಿ ಮಿಮಿಕ್ರಿ ಮೂಲಕ ವಿನ್ಯಾಸಗೊಳಿಸಿದ ಈ ಎಲ್ಲಾ ವೀಡಿಯೊಗಳನ್ನು ನಾವು ನೋಡಿದ್ದೇವೆ ನಾನು ಎರಡನೆಯದನ್ನು ಉಲ್ಲೇಖಿಸಿಲ್ಲ ಆದರೆ ದಯವಿಟ್ಟು ಅದರ ಮೂಲಕ ಹೋಗಿ ಇದು ಕಾಕ್ರೋಚ್ ಬೇಸ್ಡ್ ರೋಬೋಟ್ ಕುರಿತ ಸೈನ್ಸ್ ಮ್ಯಾಗಜಿನ್ನ ಬಹಳ ಸುಂದರವಾದ ಕಿರು ವೀಡಿಯೊವಾಗಿದೆ ಇದು ಪರಿಚಯಾತ್ಮಕ ಉಪನ್ಯಾಸದಲ್ಲಿದೆ ಮತ್ತು ಇವು ವಿವಿಧ ಬಯೋಮಿಮಿಕ್ರಿ ಉಪನ್ಯಾಸಗಳು ಮತ್ತು ನಂತರ ಆರ್ಟಿಫಿಷಿಯಲ್ ರೆಟಿನಾ ಉಪನ್ಯಾಸ ಬ್ರೈನ್ ಕಂಪ್ಯೂಟರ್ ಇಂಟರ್ಫೇಸ್ ಉಪನ್ಯಾಸ ಮತ್ತು ನಂತರ ಜೀವನದ ಮೂರು ಡೊಮೇನ್ಗಳು ಬಯೋಲಾಜಿಕಲ್ ವರ್ಗೀಕರಣ ಏಕ ಬಳಕೆಯ ಬಯೋರಿಯಾಕ್ಟರ್ ಈ ಮೂರು ವೀಡಿಯೊಗಳು ಮತ್ತು ದೊಡ್ಡ ಬಯೋರಿಯಾಕ್ಟರ್ ಇದು ಒಂದು ಚಿತ್ರ ಮತ್ತು ಸೆಲ್ ವಾಲ್ ಸಂಖ್ಯೆ ಹನ್ನೊಂದನ್ನು ನಾವು ಇದೀಗ ಮಾತನಾಡುತ್ತಿದ್ದೇವೆ ನೀವು ಇದನ್ನು ಕ್ಲಿಕ್ ಮಾಡಿದರೆ ನೀವು ನೋಡಬಹುದಾದ ಚಿತ್ರವನ್ನು ನೀವು ಪಡೆಯುತ್ತೀರಿ ನಾವು ಹಿಂತಿರುಗಿ ನೋಡೋಣ ಸೆಲ್ ವಾಲ್ ಪ್ರಧಾನವಾಗಿ ಪೆಪ್ಟಿಡೋಗ್ಲೈಕಾನ್ ಮತ್ತು ಟೀಕೋಯಿಕ್ ಆಸಿಡ್'ಗಳು ಎಂಬ ಎರಡು ರೀತಿಯ ಅಣುಗಳಿಂದ ಮಾಡಲ್ಪಟ್ಟಿದೆ ಸರಿ ಇದು ನಿಯಮಗಳು ನಾನು ಇದನ್ನು ಸುತ್ತಲು ಹೋಗುತ್ತಿದ್ದೇನೆ ಈಗಿನ ನಿಯಮಗಳ ಬಗ್ಗೆ ಚಿಂತಿಸಬೇಡಿ ಅದು ಸಾಕಷ್ಟು ಮುಖ್ಯವಾದರೆ ನಾವು ಹೋಗಿ ಅದು ಏನೆಂದು ನೋಡುತ್ತೇವೆ ಅದು ಇಲ್ಲದಿದ್ದರೆ ನಿಯಮಗಳನ್ನು ಆಲಿಸಿ ಆದ್ದರಿಂದ ನೀವು ನಂತರ ನಿಯಮಗಳನ್ನು ಕೇಳಿದರೆ ನೀವು ಕನಿಷ್ಟ ಅಸ್ಪಷ್ಟವಾಗಿ ನೆನಪಿಸಿಕೊಳ್ಳುತ್ತೀರಿ ಮತ್ತು ನಿಮಗೆ ತಿಳಿದಿದೆ ನಾನು ಇದನ್ನು ಎಲ್ಲೋ ಕೇಳಿದ್ದೇನೆ ಅದು ಸಾಕಷ್ಟು ಒಳ್ಳೆಯದು ಮತ್ತು ಇದು ಸಾಕಷ್ಟು ಮುಖ್ಯವಾಗಿದ್ದರೆ ನೀವು ಪದೇ ಪದೇ ಅದಕ್ಕೆ ಒಡ್ಡಿಕೊಳ್ಳುತ್ತೀರಿ ಮತ್ತು ನೀವು ಅದನ್ನು ತೆಗೆದುಕೊಳ್ಳಬಹುದು ಪ್ಲಾಸ್ಮಾ ಮೆಂಬರೇನ್ ಮೊದಲು ನಾವು ಸೆಲ್ ಮೆಂಬರೇನ್ನ ಬಗ್ಗೆ ಮಾತನಾಡಿದ್ದೇವೆ ಓಹ್ ಕ್ಷಮಿಸಿ ಸೆಲ್ ವಾಲ್ ಈಗ ನಾವು ಸೆಲ್ ಮೆಂಬರೇನ್ ಅಥವಾ ಪ್ಲಾಸ್ಮಾ ಮೆಂಬರೇನ್ ಬಗ್ಗೆ ಮಾತನಾಡೋಣ ಇಲ್ಲಿ ಇದು ತುಂಬಾ ಆಸಕ್ತಿದಾಯಕವಾಗಿದೆ ಸೂಕ್ಷ್ಮದರ್ಶಕದಲ್ಲಿ ಸೆಲ್ ಮೆಂಬರೇನ್ ಹೇಗೆ ಕಾಣುತ್ತದೆ ಇದು ಈ ರೀತಿ ಕಾಣುತ್ತದೆ ನಿಮಗೆ ಗೊತ್ತಾ ಇದು ಟು ಡೈಮೆನ್ಷನಲ್ ರಚನೆಯಾಗಿದೆ ಇದನ್ನು ಕೆಲವು ರೀತಿಯ ಎ ಎಂದು ತೋರಿಸಲಾಗಿದೆ ನಿಮಗೆ ತಿಳಿದಿರುವ ಆಯತಾಕಾರದ ಘನಾಕೃತಿಯ ರೀತಿಯ ರಚನೆ ಇದು ಕೋಶ ಸರಿ ನೀವು ಕೋಶದ ಒಂದು ಸಣ್ಣ ಭಾಗವನ್ನು ತೆಗೆದುಕೊಳ್ಳಿ ಅದು ಈ ರೀತಿ ಕಾಣುತ್ತದೆ ಮತ್ತು ನೀವು ಅದನ್ನು ಎಲ್ಲಾ ದಿಕ್ಕುಗಳಲ್ಲಿಯೂ ವಿಸ್ತರಿಸಿದರೆ ಮತ್ತು ಅದು ಕೆಲವು ರೀತಿ ಆವರಿಸುತ್ತದೆ ಎಂದು ಭಾವಿಸಿದರೆ ನಾವು ಹೇಳೋಣ ಗೋಲಾಕಾರದ ಆಕಾರ ಅಥವಾ ಅಂಡಾಕಾರದ ಆಕಾರ ಇದು ಜೀವಕೋಶದ ರಚನೆಗೆ ಹೇಗೆ ಹೊಂದಿಕೊಳ್ಳುತ್ತದೆ ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬಹುದು ಸರಿ ಆದ್ದರಿಂದ ನೀವು ನೋಡುವಂತೆ ನೀವು ಎರಡು ಪದರಗಳನ್ನು ಒಳಗೊಂಡಿರುವ ಸೆಲ್ ಮೆಂಬರೇನ್ ಅನ್ನು ಹೊಂದಿದ್ದೀರಿ ಮೊದಲ ಪದರವು ಇಲ್ಲಿ ಈ ವೃತ್ತವಾಗಿದೆ ಮತ್ತು ಇವುಗಳಲ್ಲಿ ಕೆಲವು ಇಲ್ಲಿ ಸಾಲುಗಳು ಎರಡನೇ ಪದರವು ಇಲ್ಲಿ ವೃತ್ತವಾಗಿದೆ ಮತ್ತು ಇತರ ಸಾಲುಗಳು ವಿರುದ್ಧ ದಿಕ್ಕಿನಲ್ಲಿದೆ ಸರಿ ಆದ್ದರಿಂದ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಇಲ್ಲಿ ಎರಡು ಪದರವನ್ನು ಹೊಂದಿದೆ ಇದರ ಸ್ವಭಾವವು ಸ್ವಭಾವಕ್ಕಿಂತ ವಿಭಿನ್ನವಾಗಿದೆ ಚೆಂಡಿನ ಸ್ವಭಾವವು ಇಲ್ಲಿ ಈ ಸಾಲುಗಳ ಸ್ವಭಾವಕ್ಕಿಂತ ತುಂಬಾ ಭಿನ್ನವಾಗಿದೆ ನಾವು ಅದಕ್ಕೆ ಬರುತ್ತೇವೆ ಇದರ ಜೊತೆಗೆ ಇನ್ನೂ ಕೆಲವು ವಿಷಯಗಳಿವೆ ಈ ಹಸಿರು ವಸ್ತುಗಳನ್ನು ತೋರಿಸಲಾಗಿದೆ ಮತ್ತು ಈ ನೀಲಿ ವಸ್ತುಗಳನ್ನು ತೋರಿಸಲಾಗಿದೆ ನಾವು ಅದನ್ನು ಪಡೆಯುತ್ತೇವೆ ಹಸಿರು ವಸ್ತುಗಳು ವಾಸ್ತವವಾಗಿ ಪ್ರೋಟೀನ್ಗಳು ಪ್ರೋಟೀನ್ಗಳು ಯಾವುವು ಎಂದು ನಾವು ನೋಡುತ್ತೇವೆ ನಾವು ಕೆಲವು ಪದಗಳನ್ನು ಹಲವಾರು ಬಾರಿ ಕೇಳಿದ್ದರೂ ಆ ಪ್ರೋಟೀನ್ಗಳು ಯಾವುವು ಎಂದು ನಾವು ನೋಡುತ್ತೇವೆ ಮತ್ತು ಇವುಗಳು ಕಾರ್ಬೋಹೈಡ್ರೇಟ್ಗಳು ಅದರ ಮೇಲೆ ಅಂಟಿಕೊಳ್ಳುತ್ತವೆ ಅವುಗಳು ಏನೆಂದು ನಾವು ನೋಡುತ್ತೇವೆ ಸದ್ಯಕ್ಕೆ ನಾವು ಇಲ್ಲಿ ಈ ಎರಡು ಪದರದ ಮೇಲೆ ಕೇಂದ್ರೀಕರಿಸೋಣ ಇದರಲ್ಲಿ ನೀವು ಎರಡು ಪದರವನ್ನು ಒಳಗೊಂಡಿರುವ ಒಂದು ಅಣುವನ್ನು ತೆಗೆದುಕೊಂಡರೆ ಅದು ಈ ರೌಂಡ್ ಹೆಡ್ ಮತ್ತು ನಿರ್ದಿಷ್ಟ ಟೈಲ್ ಅನ್ನು ಹೊಂದಿರುತ್ತದೆ ಆದ್ದರಿಂದ ಸ್ಯಾಂಗರ್ ಮತ್ತು ನಿಕೋಲ್ಸನ್ ಸೆಲ್ ಮೆಂಬರೇನ್ಯ ರಚನೆಯನ್ನು ಕೆಲವು ರೀತಿಯ ಫ್ಲೂಯಿಡ್ ಮೊಸಾಯಿಕ್'fluid mosaic' ಎಂದು ವಿವರಿಸಿದ್ದಾರೆ ಮೊಸಾಯಿಕ್ ಕೇವಲ ಈ ವಸ್ತುಗಳನ್ನು ಒಟ್ಟುಗೂಡಿಸುತ್ತದೆ ಆದ್ದರಿಂದ ಇದು ಮೊಸಾಯಿಕ್ ಆಗಿದೆ ಅದನ್ನು ಲಿಪಿಡ್ಗಳು ಎಂದು ಕರೆಯಲಾಗುತ್ತದೆ ವಾಸ್ತವವಾಗಿ ಈ ಅಣುಗಳನ್ನು ನಾವು ಇಲ್ಲಿ ತುಂಬಾ ವಿವರಿಸುತ್ತಿದ್ದೇವೆ ಎಂದು ನಿಮಗೆ ತಿಳಿದಿದೆ ಇವುಗಳನ್ನು ಲಿಪಿಡ್ಗಳು ಎಂದು ಕರೆಯಲಾಗುತ್ತದೆ ಮತ್ತು ಪ್ರೋಟೀನ್ಗಳಿವೆ ಮತ್ತು ಇತರ ವಿಷಯಗಳೂ ಇರಬಹುದು ಆದ್ದರಿಂದ ಸ್ಯಾಂಗರ್ ಮತ್ತು ನಿಕೋಲ್ಸನ್ ಈ ರಚನೆಯನ್ನು ಲಿಪಿಡ್ಗಳ ಫ್ಲೂಯಿಡ್ ಮೊಸಾಯಿಕ್ ಮತ್ತು ಇಲ್ಲಿ ಕಂಡುಬರುವ ಪ್ರೋಟೀನ್ಗಳು ಎಂದು ವಿವರಿಸಿದ್ದಾರೆ ಸದ್ಯಕ್ಕೆ ಅದು ಸಾಕಷ್ಟು ಒಳ್ಳೆಯದು ಸರಿ ಅದು ಸೆಲ್ ಮೆಂಬರೇನ್ ಆಗಿದೆ ಆದ್ದರಿಂದ ಷೇರ್ ನಿಮಗೆ ತಿಳಿದಿದೆ ಸುಲಭವಾಗಿ ಸುಲಭವಾಗಿ ಪೊರೆಯನ್ನು ಹರಿದು ಹಾಕಬಹುದು ಏಕೆಂದರೆ ಅವೆಲ್ಲವೂ ಸುತ್ತಲೂ ತೇಲುತ್ತವೆ ಸರಿ ನೀವು ಸಾಕಷ್ಟು ಮೇಲ್ಮೈ ಬಲವನ್ನು ಒದಗಿಸುತ್ತೀರಿ ಷೇರ್ ಈ ಲಿಪಿಡ್ಗಳನ್ನು ಹರಿದು ಹಾಕುತ್ತದೆ ಮತ್ತು ಕೆಲವು ಜೀವಕೋಶಗಳು ಉದಾಹರಣೆಗೆ ನಾನು ಹೇಳಿದಂತೆ ಸಸ್ತನಿ ಕೋಶಗಳು ಜೀವಕೋಶಗಳಾಗಿವೆ ಸೆಲ್ ವಾಲ್ ಅನ್ನು ಹೊಂದಿಲ್ಲ ಮತ್ತು ಪ್ಲಾಸ್ಮಾ ಮೆಂಬರೇನ್ ನೇರವಾಗಿ ಪರಿಸರಕ್ಕೆ ಒಡ್ಡಿಕೊಳ್ಳುತ್ತದೆ ಮತ್ತು ಆದ್ದರಿಂದ ಅವು ಸೆಲ್ ವಾಲ್ ಅನ್ನು ಹೊಂದಿರುವ ಕೋಶಗಳಿಗೆ ಹೋಲಿಸಿದರೆ ಹೆಚ್ಚು ಸೂಕ್ಷ್ಮವಾಗಿರುತ್ತವೆ ಸರಿ ಇದು ಸಾಮಾನ್ಯ ಅರ್ಥವಾಗಿದೆ ನೀವು ಬಯೋ ರಿಯಾಕ್ಟರ್ನಲ್ಲಿ ಈ ಕೋಶಗಳನ್ನು ಬಳಸಿದಾಗ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಬಳಸಲಾಗುವ ಮೊನೊಕ್ಲೋನಲ್ ಅಂಟಿಬಾಡಿನಂತಹ ಹೆಚ್ಚಿನ ಮೌಲ್ಯದ ಉತ್ಪನ್ನಗಳ ಉತ್ಪಾದನೆಗೆ ಬಯೋ ರಿಯಾಕ್ಟರ್ನಲ್ಲಿ ಸಸ್ತನಿ ಕೋಶಗಳನ್ನು ಬಳಸಲಾಗುತ್ತದೆ ಮತ್ತು ನೀವು ಈ ಕೋಶಗಳನ್ನು ಇವುಗಳ ಉತ್ಪಾದನೆಗೆ ಬಯೋ ರಿಯಾಕ್ಟರ್ನಲ್ಲಿ ಬಳಸಿದಾಗ ಅವು ಬಯೋ ರಿಯಾಕ್ಟರ್ನಲ್ಲಿನ ವೆಲೋಸಿಟಿ ಗ್ರೆಡಿಯಂಟ್ಗಳಿಂದಾಗಿ ವಿವಿಧ ಒತ್ತಡಗಳಿಗೆ ನೇರವಾಗಿ ಒಡ್ಡಿಕೊಳ್ಳುತ್ತವೆ ಮತ್ತು ಆ ಷೇರ್ ಸ್ಟ್ರೆಸ್ಗಳು ಕೋಶಗಳನ್ನು ಒಡೆಯಬಹುದು ಹಾಗಾದರೆ ಇವುಗಳೇನು ಈ ಅಣುವಿನ ಸ್ವರೂಪವನ್ನು ನೋಡೋಣ ಇದು ಅಣುಗಳ ಪ್ರಮುಖ ವರ್ಗವಾಗಿದೆ ವ್ಯಾಖ್ಯಾನವು ತುಂಬಾ ಅಸ್ಪಷ್ಟವಾಗಿದೆ ಸರಿ ಮತ್ತು ನಾವು ಪಡೆಯಬಹುದಾದ ಅತ್ಯುತ್ತಮವಾದದ್ದು ಮತ್ತು ಜೀವಶಾಸ್ತ್ರದಲ್ಲಿ ಅಸ್ಪಷ್ಟವಾದ ವ್ಯಾಖ್ಯಾನದೊಂದಿಗೆ ನಾವು ಪ್ರಾರಂಭಿಸೋಣ ಲಿಪಿಡ್ಗಳು ನೀರಿನಲ್ಲಿ ಕರಗದ ಅಣುಗಳಾಗಿವೆ ಅವುಗಳು ಕ್ಲೋರೋಫಾರ್ಮ್ನಂತಹ ಆರ್ಗ್ಯಾನಿಕ್ ಸಾಲ್ವೆಂಟ್ಗಳಲ್ಲಿ ಹೆಚ್ಚು ಕರಗುತ್ತವೆ ಸರಿ ಇದು ಅಸ್ಪಷ್ಟವಾಗಿದೆ ಎಂದು ನನಗೆ ತಿಳಿದಿದೆ ಆದರೆ ನಾವು ಅದಕ್ಕೆ ಕೆಂದ್ರಿಕರಿಸೋಣ ಲಿಪಿಡ್ ಎಂದರೆ ಅದು ಮತ್ತು ಇದು ಜೀವನದಲ್ಲಿ ಇರುವ ಮೂಲಭೂತ ಬಯೋಮಾಲಿಕ್ಯೂಲ್ ಗಳ ನಾಲ್ಕು ಪ್ರಮುಖ ವರ್ಗಗಳಲ್ಲಿ ಒಂದಾಗಿದೆ ಉದಾಹರಣೆಗೆ ನೀವೆಲ್ಲರೂ ಸರಿ ಈ ಅಣುವನ್ನು ಇಲ್ಲಿ ತೆಗೆದುಕೊಳ್ಳೋಣ ಸರಿ ಇದು ಮೂರು ಕಾರ್ಬನ್ನ ಅಣು ಸರಿ ನಿಮಗೆ ಸ್ವಲ್ಪ ರಸಾಯನಶಾಸ್ತ್ರ ತಿಳಿದಿದ್ದರೆ ಇದು ಗ್ಲಿಸರಾಲ್ ಎಂದು ನಿಮಗೆ ತಿಳಿಯುತ್ತದೆ ಹಳದಿ ಅಥವಾ ಹಳದಿ ಬಣ್ಣದಲ್ಲಿ ತೋರಿಸಿರುವುದು ಗ್ಲಿಸರಾಲ್ ಇದು ಇಲ್ಲಿ ಮೂರು OH ಗುಂಪುಗಳನ್ನು ಹೊಂದಿದೆ ಇಲ್ಲಿ ಮೂರು ಕಾರ್ಬನ್ಗಳನ್ನು ಹೊಂದಿದೆ ಮತ್ತು ಈ OH ಗುಂಪುಗಳಲ್ಲಿ ಒಂದಕ್ಕೆ COOH ನೊಂದಿಗೆ ದೀರ್ಘ ಸರಪಳಿಯ ಕಾರ್ಬನ್ ಅಣುವನ್ನು ಜೋಡಿಸಲಾಗುತ್ತದೆ ಸರಿ ಇದನ್ನು ಲಗತ್ತಿಸಿದಾಗ H2O ಹೊರಬರುತ್ತದೆ ಮತ್ತು C ಈ O ನೊಂದಿಗೆ ಸೇರುತ್ತದೆ ಆದ್ದರಿಂದ ನೀವು CO ಅನ್ನು ಹೊಂದಿದ್ದೀರಿ ಇನ್ನೊಂದು ಬದಿಯಲ್ಲಿ ಈ O ಇನ್ನೊಂದು ಬದಿಯಲ್ಲಿ ಮತ್ತು ಈ ಬಾಂಡ್ ಈ O ಗೆ ಲಿಪಿಡ್ನ ಉದಾಹರಣೆಯನ್ನು ನೀಡುತ್ತದೆ ಸರಿ ಆದ್ದರಿಂದ ನೀವು ಫ್ಯಾಟಿ ಆಸಿಡ್ ಅನ್ನು ಹೊಂದಿದ್ದೀರಿ ಅದು ಹೈಡ್ರೋಫೋಬಿಕ್ ಆಗಿದೆ ಮತ್ತು ನೀವು ಗ್ಲಿಸರಾಲ್ ಅನ್ನು ಹೊಂದಿದ್ದೀರಿ ಇದು ಹೈಡ್ರೋಫಿಲಿಕ್ ಮತ್ತು ಜೋಡಿಸಲಾಗಿದೆ ನೀವು ತಾತ್ವಿಕವಾಗಿ ಲಿಪಿಡ್ ಅನ್ನು ಪಡೆಯಬಹುದು C16 ಪಾಲ್ಮಿಟಿಕ್ ಆಸಿಡ್ ಆಗಿದೆ ಮತ್ತು ಈ ಕಾರ್ಬನ್ ಅಣುಗಳ ನಡುವಿನ ಎಲ್ಲಾ ಬಾಂಡ್ಗಳು ಒಂದೇ ಬಾಂಡ್ಗಳಾಗಿವೆ ಆದ್ದರಿಂದ ಇದು ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಆಗಿದೆ ಗ್ಲಿಸರಾಲ್ನೊಂದಿಗೆ ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಲಿಪಿಡ್ಗೆ ಉದಾಹರಣೆಯಾಗಿದೆ ಈಗ ಈ OH ಒಂದಕ್ಕೆ ಲಗತ್ತಿಸಲಾದ ಒಂದು ಫ್ಯಾಟಿ ಆಸಿಡ್ನ ಬದಲಿಗೆ ಗ್ಲಿಸರಾಲ್ನ ಆರಂಭದಲ್ಲಿ OH ಏನಾಗಿತ್ತು ನೀವು ಮೂರು ಫ್ಯಾಟಿ ಆಸಿಡ್ಗಳನ್ನು ಗ್ಲಿಸರಾಲ್ನ ಮೂರು ಆಮ್ಲಜನಕಗಳಿಗೆ ಎಸ್ಟರ್ ಲಿಂಕ್ಗಳು ಎಂದು ಕರೆಯುವ ಮೂಲಕ ಅವುಗಳನ್ನು ಜೋಡಿಸಿಲಾಗುತ್ತದೆ ಆಗ ಫ್ಯಾಟ್ ಸಿಗುತ್ತದೆ ಬಹಳಷ್ಟು ಸಾಮಾಜಿಕ ತೊಂದರೆಗಳನ್ನು ಉಂಟುಮಾಡುವ ಎಲ್ಲಾ ಫ್ಯಾಟ್ ಇದಕ್ಕಿಂತ ಬೇರೇನೂ ಅಲ್ಲ ಸರಿ ಇದು ಟ್ರೈಗ್ಲಿಸರೈಡ್ ಆಗಿದೆ ನೀವು ಗ್ಲಿಸರಾಲ್ ಅಣುವಿಗೆ ಮೂರು ಫ್ಯಾಟಿ ಆಸಿಡ್ಗಳನ್ನು ಹೊಂದಿದ್ದೀರಿ ಮತ್ತು ಅದು ನಿಮ್ಮ ಫ್ಯಾಟ್ ಫ್ಯಾಟ್ ಒಂದು ಲಿಪಿಡ್ ಆಗಿದೆ ಆದ್ದರಿಂದ ಫ್ಯಾಟ್ ಯಾವುದೇ ತೊಂದರೆಗಳನ್ನು ಉಂಟುಮಾಡುತ್ತದೆ ಮತ್ತು ಅದೆಲ್ಲವೂ ಲಿಪಿಡ್ ಆಗಿದೆ ಇದನ್ನು ಟ್ರೈಗ್ಲಿಸರೈಡ್ ಎಂದು ಕರೆಯಲಾಗುತ್ತದೆ ಸರಿ ಏಕೆಂದರೆ ನಿಮ್ಮಲ್ಲಿ ಗ್ಲಿಸರಾಲ್ ಇದೆ ನಿಮ್ಮಲ್ಲಿ ಮೂರು ಫ್ಯಾಟಿ ಆಸಿಡ್ಗಳಿಗೆ ಗ್ಲಿಸರೈಡ್ ಬಾಂಡ್ಗಳು ಇಲ್ಲಿ ರೂಪುಗೊಳ್ಳುತ್ತವೆ ಮತ್ತು ನಿಮ್ಮಲ್ಲಿ ಟ್ರೈಗ್ಲಿಸರೈಡ್ ಇದೆ C18 ಸ್ಟಿಯರಿಕ್ ಆಸಿಡ್ ಬೆಣ್ಣೆಯಲ್ಲದೆ ಬೇರೇನೂ ಅಲ್ಲ ಸರಿ ಇದು ಸ್ಯಾಚುರೇಟೆಡ್ ಆಗಿದೆ ಅದು ಸ್ಯಾಚುರೇಟೆಡ್ ಆಗಿದ್ದರೆ ನೀವು ಬೆಣ್ಣೆಯನ್ನು ಪಡೆಯುತ್ತೀರಿ ಮತ್ತು C18 ಒಂದೇ ಡಬಲ್ ಬಾಂಡ್ ನಿಮಗೆ ತೈಲವನ್ನು ನೀಡುತ್ತದೆ ಬೆಣ್ಣೆ ಸ್ಯಾಚುರೇಟೆಡ್ ಏಕೆಂದರೆ ಕಾರ್ಬನ್ ಆಟಮ್ಗಳ ನಡುವಿನ ಎಲ್ಲಾ ಬಾಂಡ್ಗಳು ಒಂದೇ ಬಾಂಡ್ಗಳಾಗಿವೆ ಮತ್ತು ಇಲ್ಲಿ ಒಂದು ಬಾಂಡ್ ಡಬಲ್ ಬಾಂಡ್ ಆಗಿದೆ ಇದು ವಾಸ್ತವವಾಗಿ ರಚನೆಯಲ್ಲಿ ಕಿಂಕ್ ಅನ್ನು ಪರಿಚಯಿಸುತ್ತದೆ ಮತ್ತು ನೀವು ಸಿಂಗಲ್ ಬಾಂಡ್ ಅನ್ ಸ್ಯಾಚುರೇಷನ್ನೊಂದಿಗೆ ಫ್ಯಾಟಿ ಆಸಿಡ್ ಅನ್ನು ಹೊಂದಿದ್ದೀರಿ ಮತ್ತು ನಂತರ ನೀವು ತೈಲವನ್ನು ಪಡೆಯುತ್ತೀರಿ ಸರಿ ಈ ಉತ್ಪನ್ನಗಳು ಎಷ್ಟು ಉಪಯುಕ್ತವೆಂದು ನಿಮಗೆ ತಿಳಿದಿದೆ ಮತ್ತು ಇದು ಈ ಉತ್ಪನ್ನಗಳ ಆಣ್ವಿಕ ಸ್ವಭಾವವಾಗಿದೆ C18 ಬೆಣ್ಣೆ C18 ಡಬಲ್ ಬಾಂಡ್ ಹೊಂದಿರುವ ತೈಲಅನ್ ಸ್ಯಾಚುರೇಟೆಡ್ ಆಯಿಲ್ ಮತ್ತು ಹೀಗೆ ಸರಿ ವೈದ್ಯರು ಬಳಸುವ ಈ ಎಲ್ಲಾ ಸ್ಯಾಚುರೇಟೆಡ್ ಅನ್ ಸ್ಯಾಚುರೇಟೆಡ್ ಪದಗಳು ವಾಸ್ತವವಾಗಿ ಕಾರ್ಬನ್ ಆಟಾಮ್ಗಳ ನಡುವಿನ ಬಾಂಡ್ಗಳ ಸ್ವರೂಪವನ್ನು ಉಲ್ಲೇಖಿಸುತ್ತವೆ ಆದ್ದರಿಂದ ಇದು ತ್ರೀ ಡೈಮೆನ್ಷನಲ್ ದೃಷ್ಟಿಕೋನವಾಗಿದೆ ನಾವು ಅದರ ಕೆಲವು ಭಾಗಗಳ ಮೇಲೆ ಕೇಂದ್ರೀಕರಿಸೋಣ ಅದರಲ್ಲಿ ಅನೇಕ ಭಾಗಗಳಿವೆ ಅದನ್ನು ನಾವು ಚಿಂತಿಸಬೇಡಿ ಹಾಗಾಗಿ ನಾನು ಹೇಳಿದಂತೆ ಇದು ಡಬಲ್ ಲೇಯರ್ ಪ್ಲಾಸ್ಮಾ ಮೆಂಬರೇನ್ ಆಗಿದೆ ಇದು ಕೋಶವನ್ನು ಆವರಿಸುತ್ತದೆ ಇದು ಪ್ಲಾಸ್ಮಾ ಮೆಂಬರೇನ್ನ ಒಂದು ಭಾಗವಾಗಿದೆ ಇದು ವಿವಿಧ ದಿಕ್ಕುಗಳಲ್ಲಿ ವಿಸ್ತರಿಸುತ್ತಿದೆ ಎಂದು ಊಹಿಸಿ ಮತ್ತು ಅದು ಜೀವಕೋಶವನ್ನು ಹೇಗೆ ಆವರಿಸುತ್ತದೆ ಎಂಬುದನ್ನು ನೀವು ನೋಡುತ್ತೀರಿ ಆದ್ದರಿಂದ ಈ ಪ್ಲಾಸ್ಮಾ ಮೆಂಬರೇನ್ನ ಲಿಪಿಡ್ಗಳ ಎರಡು ಪದರವನ್ನು ಹೊಂದಿದ್ದು ಬಹಳಷ್ಟು ಪ್ರೋಟೀನ್ಗಳು ಲಿಪಿಡ್ಗಳು ಮತ್ತು ಪ್ರೋಟೀನ್ಗಳ ಫ್ಲೂಯಿಡ್ ಮೊಸಾಯಿಕ್ನ ಸುತ್ತಲೂ ಅಂಟಿಕೊಳ್ಳುತ್ತವೆ ಮತ್ತು ನಂತರ ನಾವು ಈಗ ಚಿಂತಿಸದಿರುವ ಹಲವಾರು ಇತರ ವಿಷಯಗಳಿವೆ ನಿಮಗೆ ಆಸಕ್ತಿ ಇದ್ದರೆ ನೀವು ಈ ವೀಡಿಯೊವನ್ನು ನೋಡಬಹುದು ಕ್ಲಿಕ್ ಮಾಡುವ ಮೂಲಕ ಇದು ವೀಡಿಯೊ ಸಂಖ್ಯೆ ಹನ್ನೆರಡು ಎಂದು ನಾನು ಭಾವಿಸುತ್ತೇನೆ ಇಲ್ಲಿ ಐಟಂ ಸಂಖ್ಯೆ ಹನ್ನೆರಡು ಪ್ಲಾಸ್ಮಾ ಮೆಂಬರೇನ್ ನೀವು ಇದನ್ನು ನೋಡಬಹುದು ಮತ್ತು ಅದು ಪ್ಲಾಸ್ಮಾ ಮೆಂಬರೇನ್ನ ನಿಮ್ಮ ಮೆಚ್ಚುಗೆಯನ್ನು ಸುಧಾರಿಸುತ್ತದೆ ಆದ್ದರಿಂದ ನಾವು ಸ್ವಲ್ಪ ಆಳವಾಗಿ ಹೋಗೋಣ ಇದನ್ನು ಸ್ವಲ್ಪ ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ ಹಾಗಾಗಿ ನಾನು ಪ್ಲಾಸ್ಮಾ ಮೆಂಬರೇನ್ನ ಒಂದು ಭಾಗವನ್ನು ತೆಗೆದುಕೊಳ್ಳುತ್ತಿದ್ದೇನೆ ಟು ಡೈಮೆನ್ಷನಲ್ ವ್ಯೂ ಆದ್ದರಿಂದ ಇದು ಲಿಪಿಡ್ಗಳ ಬೈ ಲೇಯರ್ ಆಗಿದೆ ನೀವು ಇಲ್ಲಿ ಹೈಡ್ರೋಫಿಲಿಕ್ ಹೆಡ್ಗಳನ್ನು ಹೊಂದಿದ್ದೀರಿ ಹೈಡ್ರೋಫಿಲಿಕ್ ಎಂದರೆ ನೀರನ್ನು ಪ್ರೀತಿಸುವುದು ಎಂದರ್ಥ ಮತ್ತು ಆದ್ದರಿಂದ ಅದು ನೀರಿಗೆ ಒಡ್ಡಿಕೊಂಡಾಗ ಅದು ನೀರಿನ ಕಡೆಗೆ ಓರಿಯಂಟ್ ಆಗುತ್ತದೆ ಮತ್ತು ನೀವು ಈ ಹೈಡ್ರೋಫೋಬಿಕ್ ಟೈಲ್ಗಳನ್ನು ಹೊಂದಿದ್ದೀರಿ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಇದು ಒಂದು ಭಾಗವಾಗಿದೆ ಇದು ಗ್ಲಿಸರಾಲ್ ಅಣುವಿನ ಒಂದು ಭಾಗವಾಗಿರಬಹುದು ಮತ್ತು ಇದು ವಿವಿಧ ಫ್ಯಾಟಿ ಆಸಿಡ್ಗಳಾಗಿರಬಹುದು ಸರಿ ವಿಶಿಷ್ಟವಾಗಿ ಇಲ್ಲಿ ಎರಡು ಫ್ಯಾಟಿ ಆಸಿಡ್ಗಳಿವೆ ಮತ್ತು ಇದನ್ನೇ ಇಲ್ಲಿ ಸ್ಫೋಟಿಸಲಾಗಿದೆ ಸರಿ ಇವು ಫ್ಯಾಟಿ ಆಸಿಡ್ಗಳು ಇದು ಬಹುಶಃ ಸ್ಯಾಚುರೇಟೆಡ್ ಇದು ಬಹುಶಃ ಅನ್ ಸ್ಯಾಚುರೇಟೆಡ್ ಮತ್ತು ನೀವು ಇಲ್ಲಿ ಹೈಡ್ರೋಫಿಲಿಕ್ ಆಗಿರುವ ಕೆಲವು ಇತರ ಅಣುಗಳನ್ನು ಹೊಂದಿದ್ದೀರಿ ಅವು ನೀರನ್ನು ಇಷ್ಟಪಡುತ್ತವೆ ಮತ್ತು ಇವು ಹೈಡ್ರೋಫೋಬಿಕ್ ಅಣುಗಳು ಮತ್ತು ಇದು ಈ ಜೋಡಿಯಲ್ಲಿ ಒಂದರ ರಚನೆಯಾಗಿದೆ ಸರಿ ಮತ್ತೆ ಏನು ಇಲ್ಲ ಫಾಸ್ಫೋಲಿಪಿಡ್ಗಳು ಗ್ಲೈಕೊಲಿಪಿಡ್ಗಳು ಮತ್ತು ಕೊಲೆಸ್ಟ್ರಾಲ್ಗಳು ನೈಸರ್ಗಿಕ ಪೊರೆಯಲ್ಲಿ ಕಂಡುಬರುವ ಪ್ರಮುಖ ರೀತಿಯ ಲಿಪಿಡ್ಗಳಾಗಿವೆ ಸರಿ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾವು ಟ್ರೈಗ್ಲಿಸರೈಡ್ ಅನ್ನು ನೋಡಿದ್ದೇವೆ ಸರಿ ಗ್ಲಿಸರಾಲ್ ಅಣುವನ್ನು ಟ್ರೈಗ್ಲಿಸರೈಡ್ಗಳಾಗಿ ಪರಿವರ್ತಿಸಲಾಗಿದೆ ಅದೊಂದು ಉದಾಹರಣೆಯಾಗಿತ್ತು ಫಾಸ್ಫೋಲಿಪಿಡ್ಗಳಲ್ಲಿ ನಾವು ನಂತರ ನೋಡುವಂತೆ ಇದು ವಿಭಿನ್ನವಾಗಿದೆ ಗ್ಲೈಕೋಲಿಪಿಡ್ಸ್ ಎಂಬ ಅಣುಗಳ ಮತ್ತೊಂದು ಸೆಟ್ ಇದೆ ಅಲ್ಲಿ ಈ ಭಾಗವು ವಿಭಿನ್ನವಾಗಿದೆ ಮತ್ತು ಕೊಲೆಸ್ಟ್ರಾಲ್ ಸಂಪೂರ್ಣವಾಗಿ ವಿಭಿನ್ನ ಅಣುವಾಗಿದೆ ನಾವು ಸ್ವಲ್ಪ ಸಮಯದ ನಂತರ ನೋಡುತ್ತೇವೆ ಸರಿ ಕೊಲೆಸ್ಟರಾಲ್ ಬಹಳ ಸಾಮಾನ್ಯವಾಗಿ ತಿಳಿದಿರುವ ಅಣುವಾಗಿದೆ ಇದು ಬಹಳಷ್ಟು ತೊಂದರೆಗಳನ್ನು ಉಂಟುಮಾಡುತ್ತದೆ ಜನರು ಅಮೇರಿಕನ್ ಹಾರ್ಟ್ ಅಸೋಸಿಯೇಷನ್ ಈಗ ಕೊಲೆಸ್ಟರಾಲ್ ಬಗ್ಗೆ ತನ್ನ ದೃಷ್ಟಿಕೋನವನ್ನು ಬದಲಾಯಿಸಿದೆ ಆದರೆ ಅದು ಹೇಗಾದರೂ ಜನಪ್ರಿಯವಾಗಿದೆ ಆದ್ದರಿಂದ ನೀವು ಅದು ಏನು ಎಂದು ನೋಡಲು ಸಂತೋಷವಾಗುತ್ತದೆ ಸರಿ ಆದ್ದರಿಂದ ಇದು ಫಾಸ್ಫೋಲಿಪಿಡ್ ವಿಶೇಷವಾಗಿ ಫಾಸ್ಫಾಟಿಡಿಲ್ ಕೋಲಿನ್ ಆಗಿದೆ ಇವು ಫ್ಯಾಟಿ ಆಸಿಡ್ ಚೈನ್ಗಳು ಇಲ್ಲಿ ಇರುವ ಹೈಡ್ರೋಫೋಬಿಕ್ ಟೈಲ್ಗಳು ಮತ್ತು ನೀವು ಇಲ್ಲಿ ನೋಡುವಂತೆ ಇದು ಗ್ಲಿಸರಾಲ್ ಅಣುವಾಗಿದೆ ಇಲ್ಲಿ ಮೂರು ಕಾರ್ಬನ್ ಚೈನ್ ಮತ್ತು ಅವುಗಳಲ್ಲಿ ಎರಡು O ಅಣುಗಳು ಫ್ಯಾಟಿ ಆಸಿಡ್ಗೆ ಲಗತ್ತಿಸಲಾಗಿದೆ O ನ ಮೂರನೇ ಅಣುವು ಫಾಸ್ಫೇಟ್ನ ಗುಂಪಿಗೆ ಲಗತ್ತಿಸಲಾಗಿದೆ 'PO4 ' ಗುಂಪು ಮತ್ತು ನಂತರ ಅದರ ಮೇಲಿರುವ ಕೋಲಿನ್ ಗುಂಪು ಇದೆ ಸರಿ ಇದನ್ನು ಫಾಸ್ಫಾಟಿಡಿಲ್ ಕೋಲಿನ್ ಎಂದು ಕರೆಯಲಾಗುತ್ತದೆ ನೀವು ನೋಡುವಂತೆ ಇದು ಹೈಡ್ರೋಫಿಲಿಕ್ ಅಂತ್ಯವಾಗಿದೆ ಮತ್ತು ಇದು ಹೈಡ್ರೋಫೋಬಿಕ್ ಟೈಲ್ ಆಗಿದೆ ಆದ್ದರಿಂದ ಇದು ಲಿಪಿಡ್ನ ವಿವಿಧ ಅಗತ್ಯಗಳಿಗೆ ಸರಿಹೊಂದುತ್ತದೆ ಮತ್ತು ಇದು ನೈಸರ್ಗಿಕ ಪೊರೆಗಳ ಪ್ರಮುಖ ಅಂಶವಾಗಿದೆ ಇದು ಕೊಲೆಸ್ಟ್ರಾಲ್ ಸರಿ ಇದೆಲ್ಲವನ್ನೂ ನೀವು ಇಲ್ಲಿ ನೋಡುತ್ತೀರಿ ಇದೆಲ್ಲವೂ ಹೈಡ್ರೋಫೋಬಿಕ್ ಭಾಗವಾಗಿದೆ ಮತ್ತು ಈ OH ಹೈಡ್ರೋಫಿಲಿಕ್ ಭಾಗವಾಗಿದೆ ಸರಿ ಮತ್ತು ಕೊಲೆಸ್ಟ್ರಾಲ್ ಕೂಡ ಲಿಪಿಡ್ ಆಗಿದ್ದು ವೈದ್ಯರು ಈ ಹಿಂದೆ ಹಲವಾರು ಸಮಸ್ಯೆಗಳನ್ನು ಉಂಟುಮಾಡುತ್ತಾರೆ ಎಂದು ಭಾವಿಸಿದ್ದರು ಮೆಂಬರೇನ್ನಲ್ಲಿರುವ ಲಿಪಿಡ್ಗಳು ಷೇರ್ನ ಸೂಕ್ಷ್ಮತೆಯನ್ನು ಹೇಗೆ ನಿರ್ಧರಿಸುತ್ತವೆ ಷೇರ್ ಎಷ್ಟು ಸೂಕ್ಷ್ಮವಾಗಿದೆ ವಿವಿಧ ರೀತಿಯ ಲಿಪಿಡ್ಗಳಿವೆ ಆದ್ದರಿಂದ ಇರುವ ಲಿಪಿಡ್ಗಳ ಪ್ರಕಾರಗಳನ್ನು ಅವಲಂಬಿಸಿ ಷೇರ್ನ ಸೂಕ್ಷ್ಮತೆಯು ಬದಲಾಗಬೇಕು ಸರಿ ಏಕೆಂದರೆ ಘಟಕಗಳ ಗುಣಲಕ್ಷಣಗಳು ಒಟ್ಟಾರೆಯಾಗಿ ಒಟ್ಟಾರೆ ಗುಣಲಕ್ಷಣಗಳನ್ನು ನಿರ್ಧರಿಸುತ್ತವೆ ಆದ್ದರಿಂದ ಅದು ಹೇಗೆ ಎಂದು ನೋಡೋಣ ಮತ್ತು ನಮ್ಮ ಅಗತ್ಯಗಳಿಗೆ ಅದರ ಅನ್ವಯವನ್ನು ನೋಡೋಣ ಅದಕ್ಕಾಗಿ ನಾವು ಎರಡು ಲಿಪಿಡ್ ಬೈ-ಲೇಯರ್ಗಳನ್ನು ಪರಿಗಣಿಸೋಣ ಮೊದಲ ಬೈ-ಲೇಯರ್ ಕೇವಲ ಸ್ಟಿಯರಿಕ್ ಆಮ್ಲವನ್ನು ಹೊಂದಿರುವ ಫಾಸ್ಫೋಗ್ಲಿಸರೈಡ್ಗಳಿಂದ ಮಾಡಲ್ಪಟ್ಟಿದೆ ಸರಿ C18 C18 ಸ್ಯಾಚುರೇಟೆಡ್ ಮತ್ತು ಇನ್ನೊಂದು ಒಲೀಕ್ ಮತ್ತು ಸ್ಟಿಯರಿಕ್ ಆಸಿಡ್ಗಳನ್ನು ಹೊಂದಿರುವ ಫಾಸ್ಫೋಗ್ಲಿಸರೈಡ್ಗಳಿಂದ ಮಾಡಲ್ಪಟ್ಟಿದೆ ಒಲೀಕ್ ನಿಮಗೆ ತಿಳಿದಿರುವಂತೆ ಒಂದು ಅನ್ ಸ್ಯಾಚುರೇಷನ್ ಸ್ಟಿಯರಿಕ್ ಆಸಿಡ್ ಯಾವುದೇ ಅನ್ ಸ್ಯಾಚುರೇಷನ್ ಅನ್ನು ಹೊಂದಿಲ್ಲ ಆ ಕಾರಣದಿಂದಾಗಿ ಎರಡೂ ಸ್ಟಿಯರಿಕ್ ಆಗಿದ್ದರೆ ಸರಿ ಇದು ಇದು ಹೈಡ್ರೋಫೋಬಿಕ್ ಟೈಲ್ ಹೈಡ್ರೋಫಿಲಿಕ್ ಹೆಡ್ ಸ್ಟೀರಿಕ್ ಆಮ್ಲದಂತಹ ಎರಡೂ ಸ್ಯಾಚುರೇಟೆಡ್ ಆಗಿದ್ದರೆ ರಚನೆಯು ಈ ರೀತಿ ಇರುತ್ತದೆ ಆದರೆ ಇದು ಒಂದು ಒಲೀಕ್ ಮತ್ತು ಒಂದು ಸ್ಟಿಯರಿಕ್ ಆಗಿದ್ದರೆ ಸ್ಟಿಯರಿಕ್ ನೇರವಾಗಿರುತ್ತದೆ ಒಲೆಕ್ ಕಿಂಕ್ ಅನ್ನು ಹೊಂದಿರುತ್ತದೆ ಮತ್ತು ಆದ್ದರಿಂದ ಇಲ್ಲಿ ಸ್ಟಿಯರಿಕ್ಗೆ ಹೋಲಿಸಿದರೆ ಅದು ಹೆಚ್ಚು ಜಾಗವನ್ನು ಆಕ್ರಮಿಸಿಕೊಳ್ಳುತ್ತದೆ ಸರಿ ಆದ್ದರಿಂದ ನಾವು ಸ್ಟಿಯರಿಕ್ ಆಮ್ಲಗಳನ್ನು ಹೊಂದಿರುವ ಲಿಪಿಡ್ಗಳನ್ನು ಬಿಗಿಯಾಗಿ ಪ್ಯಾಕ್ ಮಾಡಿದರೆ ಅದು ಈ ರೀತಿಯದನ್ನು ಪ್ಯಾಕ್ ಮಾಡುತ್ತದೆ ಸರಿ ಸಮಂಜಸವಾಗಿ ಬಿಗಿಯಾಗಿ ಪ್ಯಾಕ್ ಮಾಡಲಾಗಿದೆ ನಾನು ಸ್ಪಷ್ಟತೆಗಾಗಿ ಒಂದು ಪದರವನ್ನು ತೋರಿಸುತ್ತಿದ್ದೇನೆ ನೀವು ಇನ್ನೊಂದು ಪದರವನ್ನು ಇನ್ನೊಂದು ಬದಿಯಲ್ಲಿ ಊಹಿಸಬಹುದು ಆದರೆ ನಾವು ಫಾಸ್ಫೋಗ್ಲಿಸರೈಡ್ಗಳಲ್ಲಿ ಸ್ಟಿಯರಿಕ್ ಮತ್ತು ಒಲೀಕ್ ಎರಡನ್ನೂ ಹೊಂದಿದ್ದರೆ ಅದು ಈ ರೀತಿ ಪ್ಯಾಕ್ ಆಗುತ್ತದೆ ಇವುಗಳಲ್ಲಿ ಪ್ರತಿಯೊಂದೂ ಆಕ್ರಮಿಸಿಕೊಂಡಿರುವ ಜಾಗದ ಪ್ರದೇಶವು ಹೆಚ್ಚಾಗಿರುತ್ತದೆ ಆದ್ದರಿಂದ ಪ್ಯಾಕಿಂಗ್ ಸ್ವತಃ ಎರಡೂ ಸ್ಟಿಯರಿಕ್ ಆಮ್ಲಗಳಿರುವ ಒಂದಕ್ಕಿಂತ ಕಡಿಮೆ ದಟ್ಟವಾಗಿರುತ್ತದೆ ಮತ್ತು ಆದ್ದರಿಂದ ಮೆಂಬರೇನ್ ಫ್ಲೂಯಿಡಿಟಿ'membrane fluidity' ಹೆಚ್ಚಾಗಿರುತ್ತದೆ ಸಡಿಲವಾದ ಪ್ಯಾಕಿಂಗ್ನಿಂದಾಗಿ ಇಲ್ಲಿ ಬಿಗಿಯಾದ ಪ್ಯಾಕಿಂಗ್ನಿಂದಾಗಿ ಪೊರೆಯ ದ್ರವತೆ ಕಡಿಮೆ ಇರುತ್ತದೆ ಆದ್ದರಿಂದ ಬಿಗಿಯಾಗಿ ಪ್ಯಾಕ್ ಮಾಡಲಾದ ವಿಷಯವು ಸಡಿಲವಾಗಿ ಪ್ಯಾಕ್ ಮಾಡಲಾದ ವಸ್ತುಗಳಿಗಿಂತ ಹೆಚ್ಚು ಷೇರ್ ಅನ್ನು ವಿರೋಧಿಸುತ್ತದೆ ಎಂದು ನೋಡುವುದು ತುಂಬಾ ಸುಲಭ ಒಂದು ಸಣ್ಣ ಪ್ರಮಾಣದ ಕಡಿಮೆ ಪ್ರಮಾಣದ ಷೇರ್ನ ಬಲವು ಇದನ್ನು ಹರಿದು ಹಾಕಬಹುದು ಇದಕ್ಕೆ ಹೋಲಿಸಿದರೆ ಸರಿ ಆದ್ದರಿಂದ ಜೀವಕೋಶ ಪೊರೆಯ ರಚನೆಯು ಅದರ ಷೇರ್ನ ಸೂಕ್ಷ್ಮತೆಯನ್ನು ಹೇಗೆ ನಿರ್ಧರಿಸುತ್ತದೆ ಮತ್ತು ಲಿಪಿಡ್ಗಳ ರಚನೆ ಅಥವಾ ಘಟಕಗಳ ಸ್ವರೂಪವು ಪೊರೆಯ ರಚನೆಯನ್ನು ನಿರ್ಧರಿಸುತ್ತದೆ ಮತ್ತು ರಚನೆಯು ಅದರ ಆಸ್ತಿಯನ್ನು ನಿರ್ಧರಿಸುತ್ತದೆ ಉದಾಹರಣೆಗೆ ಮೆಂಬರೇನ್ ಫ್ಲೂಯಿಡಿಟಿ'membrane fluidity' ಸಡಿಲವಾಗಿ ಪ್ಯಾಕ್ ಮಾಡಲಾದ ರಚನೆಯು ಹೆಚ್ಚು ಷೇರ್ ಸೂಕ್ಷ್ಮವಾಗಿರುತ್ತದೆ ಕೋಶಗಳನ್ನು ಷೇರ್ ಮಾಡಲು ಹೆಚ್ಚು ದೃಢವಾಗಿಸಲು ನಾವು ಯೋಚಿಸುತ್ತೇವೆ ಎಂದು ಭಾವಿಸೋಣ ಸರಿ ಷೇರ್ ಇಲ್ಲಿ ನಮ್ಮ ಕಥೆ ಕೋಶಗಳನ್ನು ಷೇರ್ ಮಾಡಲು ಹೆಚ್ಚು ದೃಢವಾಗಿ ಮಾಡಲು ನಾವು ಯೋಚಿಸುತ್ತೇವೆ ಎಂದು ಭಾವಿಸೋಣ ನಾವು ಏನು ಮಾಡುತ್ತೇವೆ ನಾವು ಸಹಜವಾಗಿ ಮೆಂಬರೇನ್ಗಳ ಬಗ್ಗೆ ಹೆಚ್ಚು ಅರ್ಥಮಾಡಿಕೊಳ್ಳಬೇಕು ಮತ್ತು ಜೀವಕೋಶದಲ್ಲಿ ಪೊರೆಗಳು ಹೇಗೆ ತಯಾರಿಸಲ್ಪಡುತ್ತವೆ ಮತ್ತು ಹೀಗೆ ಇತ್ಯಾದಿ ಅನ್ನು ಅರ್ಥಮಾಡಿಕೊಳ್ಳಬೇಕು ವಿವಿಧ ಘಟಕಗಳ ಕಾರ್ಯಗಳು ಯಾವುವು ಮತ್ತು ಕೋಶವನ್ನು ಹೇಗಾದರೂ ಮಾಡಲು ಅಥವಾ ಲಿಪಿಡ್ಗಳನ್ನು ಉತ್ಪಾದಿಸುವಂತೆ ಮಾಡಬೇಕು ನಾವು ಹೆಚ್ಚು ದಟ್ಟವಾಗಿ ಪ್ಯಾಕ್ ಮಾಡಲಾದ ಪೊರೆಯನ್ನು ಹೊಂದಿರಬೇಕು ಮತ್ತು ಆದ್ದರಿಂದ ಹೆಚ್ಚು ಷೇರ್ ಸೂಕ್ಷ್ಮ ಕೋಶ ರೇಖೆಗಳು ಅಥವಾ ಸಸ್ತನಿ ಕೋಶಗಳು ಬಹುಶಃ ಸರಿ ನೀವು ಅವುಗಳನ್ನು ಬಯೋರಿಯಾಕ್ಟರ್ ಅಲ್ಲಿ ಬಳಸಲು ಹೋದರೆ ಸರಿಯೇ ಆದ್ದರಿಂದ ಇದು ಅದರ ಬಗ್ಗೆ ಯೋಚಿಸುವ ಒಂದು ಮಾರ್ಗವಾಗಿದೆ ಸರಿ ಈ ಉಪನ್ಯಾಸಕ್ಕಾಗಿ ನಾವು ಇಲ್ಲಿ ನಿಲ್ಲುತ್ತೇವೆ ಎಂದು ನಾನು ಭಾವಿಸುತ್ತೇನೆ ನಾವು ಮುಂದೆ ಭೇಟಿಯಾದಾಗ ನಾವು ಮುಂದುವರಿಯುತ್ತೇವೆ ಬಹಳ ಸಂಕ್ಷಿಪ್ತವಾಗಿ ಈ ಉಪನ್ಯಾಸದಲ್ಲಿ ನಮ್ಮ ಕಥೆಯು ಷೇರ್ ಬಗ್ಗೆ ಷೇರ್ ಏನೆಂದು ನಾವು ನೋಡಿದ್ದೇವೆ ನಾವು ನೋಡಿದ ವಿಷಯಕ್ಕೆ ನಾನು ಬೇಗನೆ ಹಿಂತಿರುಗುತ್ತೇನೆ ಷೇರ್ ಏನೆಂದು ನಾವು ನೋಡಿದ್ದೇವೆ ಷೇರ್ ಎಂದರೇನು ಮತ್ತು ಅದು ಜೀವಕೋಶಗಳಿಗೆ ಹಾನಿಯನ್ನುಂಟುಮಾಡುತ್ತದೆ ಎಂದು ನಾನು ನಿಮಗೆ ಸ್ವಲ್ಪ ವಿವರವಾಗಿ ಹೇಳಿದ್ದೇನೆ ವಿಶೇಷವಾಗಿ ಷೇರ್ನಿಂದ ತುಂಬಿರುವ ಬಯೋರಿಯಾಕ್ಟರ್ ಪರಿಸರದಂತಹ ಪರಿಸರದಲ್ಲಿ ಮತ್ತು ಸೂಕ್ಷ್ಮದರ್ಶಕ ಅಥವಾ ಸಬ್ ಮೈಕೋಸ್ಕೋಪಿಕ್ ಘಟಕಗಳನ್ನು ಅವರು ನಿರ್ಧರಿಸುವ ಕಾರಣ ತಿಳಿದಿರಬೇಕು ವಸ್ತುಗಳ ಗುಣಲಕ್ಷಣಗಳು ಮತ್ತು ನಂತರ ನಾವು ಜೀವಕೋಶಗಳಲ್ಲಿನ ಷೇರ್ನಿಂದ ಏನು ಪರಿಣಾಮ ಬೀರುತ್ತದೆ ಮತ್ತು ನಾವು ಪ್ರಶ್ನೆಯನ್ನು ಕೇಳುತ್ತೇವೆ ಮತ್ತು ಲ್ ಮೆಂಬರೇನ್ ಅನ್ನು ಒಳಗೊಂಡಿರುವ ಜೀವಕೋಶದ ಹೊದಿಕೆಯು ನಮ್ಮ ಮೊದಲ ಊಹೆಯೊಂದಿಗೆ ಬಂದಿತು ನಾವು ಬಹಳ ಸಂಕ್ಷಿಪ್ತವಾಗಿ ಅನ್ನು ನೋಡಿದ್ದೇವೆ ಮತ್ತು ನಂತರ ನಾವು ಸ್ವಲ್ಪ ವಿವರವಾಗಿ ಸೆಲ್ ಮೆಂಬರೇನ್ ಅನ್ನು ನೋಡಿದ್ದೇವೆ ಇದು ಲಿಪಿಡ್ಗಳು ಮತ್ತು ಪ್ರೋಟೀನ್ಗಳ ಫ್ಲೂಯಿಡ್ ಮೊಸಾಯಿಕ್ ಎಂದು ನಾವು ನೋಡಿದ್ದೇವೆ ಮತ್ತು ಲಿಪಿಡ್ಗಳು ಯಾವುವು ಎಂದು ನಾವು ನೋಡಿದ್ದೇವೆ ಇದು ಜೈವಿಕ ಅಣುಗಳ ನಾಲ್ಕು ಪ್ರಮುಖ ವರ್ಗಗಳಲ್ಲಿ ಒಂದಾಗಿದೆ ಎಂದು ನಾನು ಹೇಳಿದೆ ಮತ್ತು ಅವುಗಳನ್ನು ಹೀಗೆ ವ್ಯಾಖ್ಯಾನಿಸಲಾಗಿದೆ ಲಿಪಿಡ್ಗಳನ್ನು ನೀರಿನಲ್ಲಿ ಕರಗದ ಅಣುಗಳು ಎಂದು ವ್ಯಾಖ್ಯಾನಿಸಲಾಗಿದೆ ಅವುಗಳು ಹೆಚ್ಚು ಕ್ಲೋರೊಫಾರ್ಮ್ನಂತಹ ಸಾವಯವ ದ್ರಾವಕಗಳಲ್ಲಿ ಕರಗುತ್ತವೆ ತದನಂತರ ನಾವು ಕೆಲವು ಉದಾಹರಣೆಗಳನ್ನು ನೋಡಿದ್ದೇವೆ ನಮ್ಮ ಫ್ಯಾಟ್ಗಳು ವಾಸ್ತವವಾಗಿ ಲಿಪಿಡ್ಗಳು ಮತ್ತು ನಂತರ ಬೆಣ್ಣೆಯು ಲಿಪಿಡ್ ಎಣ್ಣೆ ಒಂದು ಲಿಪಿಡ್ ಮತ್ತು ನಂತರ ನಾವು ಫಾಸ್ಫೋಲಿಪಿಡ್ಗಳು ಮತ್ತು ಕೊಲೆಸ್ಟ್ರಾಲ್ ನ ಕೆಲವು ವಿವರಗಳನ್ನು ನೋಡಿದ್ದೇವೆ ಮತ್ತು ಇನ್ನೊಂದು ಪ್ರಕಾರವಿದೆ ಗ್ಲೈಕೋಲಿಪಿಡ್ಗಳು ಮತ್ತು ಇವೆಲ್ಲವೂ ಮೂರು ಸಾಮಾನ್ಯವಾಗಿ ನೈಸರ್ಗಿಕ ಜೀವಕೋಶ ಪೊರೆಗಳಲ್ಲಿ ಕಂಡುಬರುತ್ತವೆ ನಂತರ ನಾವು ಮೆಂಬರೇನ್ ಗುಣಲಕ್ಷಣಗಳು ಮೆಂಬರೇನ್ನ ಷೇರ್ ಸೂಕ್ಷ್ಮತೆಯನ್ನು ಹೇಗೆ ನಿರ್ಧರಿಸುತ್ತದೆ ಎಂಬುದನ್ನು ನಾವು ನೋಡಿದ್ದೇವೆ ಮತ್ತು ಷೇರ್ನ ಸೂಕ್ಷ್ಮತೆಯನ್ನು ಮಾರ್ಪಡಿಸಲು ನಾವು ಲಿಪಿಡ್ಗಳನ್ನು ಮಾರ್ಪಡಿಸಬಹುದಾದ ಸಂದರ್ಭವನ್ನು ಸಹ ನಾವು ನೋಡಿದ್ದೇವೆ ನಂತರ ಮತ್ತೆ ಭೇಟಿಯಾಗೋಣ ಮತ್ತು ನಾವು ಮತ್ತೆ ಭೇಟಿಯಾದಾಗ ನಾವು ಇನ್ನೊಂದು ಕಥೆಯೊಂದಿಗೆ ಮುಂದುವರಿಯುತ್ತೇವೆ ಮತ್ತೆ ಸಿಗೋಣ